ನೀವು ಎಲ್ಲರೂ ತಿಳಿದಿರುವ ವೆಲ್ಕ್ರೊ ಇದು ಬಿಪಿ ಮೀಟರ್ಗೆ ಬಳಸಲ್ಪಡುತ್ತದೆ ಕೆಲವು ಬಾರಿ ಕೈಗಡಿಯಾರಗಳಲ್ಲಿ ಇರುತ್ತದೆ ಆದ್ದರಿಂದ ಜಾರ್ಜ್ ಡೆ ಮೆಸ್ಟ್ರಾಲ್ ಹೇಗೆ ಕಾಕ್ಲೆಬರ್ಗಳನ್ನು ವೀಕ್ಷಿಸುತ್ತಿದ್ದಾನೆ ಒಂದು ರೀತಿಯ ಸಸ್ಯ ಅದು ತನ್ನ ಜೀನ್ಸ್ ಪಾಂಟ್ಗೆ ಜೋಡಿಸಲ್ಪಟ್ಟಿದೆ ಇದು ಒಂದು ನಿರಂತರ ಉಪದ್ರವವಾಗಿತ್ತು ಅವರು ಯಾವಾಗಲೂ ಅದನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಿದ್ದರು ನಂತರ ಅವರು ಹೇಳಿದರು ನಾನು ಇದನ್ನು ಬಳಸಿಕೊಳ್ಳಬಹುದಾದ ಹೊಸ ಉತ್ಪನ್ನವನ್ನು ಕಂಡುಹಿಡಿಯಬಹುದೇ ಮತ್ತು ನಾನು ಉಪದ್ರವವನ್ನು ಉಪಯುಕ್ತ ಉತ್ಪನ್ನವಾಗಿ ಪರಿವರ್ತಿಸಬಹುದೇ ವೆಲ್ಕ್ರೊ ಹೇಗೆ ಬಂದಿತು ಇದು ಅದ್ಭುತವಾಗಿದೆ ಇದು ಸೃಜನಶೀಲತೆಯ ಅತ್ಯುತ್ತಮ ಉದಾಹರಣೆಯಾಗಿದೆ ಮುಂದೆ ಅದನ್ನು ಪೋಸ್ಟ್ ಮಾಡಿ ನಿಮಗೆ PostIt ತಿಳಿದಿದೆ ಸರಿ ಬುಕ್ಮಾರ್ಕ್ ತೆಗೆಯಬಹುದಾದ ಬುಕ್ಮಾರ್ಕ್ ಇದು ವಿವಿಧ ಬಣ್ಣಗಳಲ್ಲಿ ಆಕಾರಗಳಲ್ಲಿ ಮತ್ತು ಗಾತ್ರಗಳಲ್ಲಿ ಬರುತ್ತದೆ ಆದ್ದರಿಂದ ಆರ್ಟ್ ಫ್ರೈ ಈ ಪೋಸ್ಟ್ಐಟ್ ಅನ್ನು 1974 ರಲ್ಲಿ ಅಮೆರಿಕದಲ್ಲಿ 3 ಎಂ ಕಾರ್ಪೊರೇಷನ್ನಲ್ಲಿ ಅಭಿವೃದ್ಧಿಪಡಿಸಿದರು ಡಾಕ್ಟರ್ ಸ್ಪೆನ್ಸರ್ ಸಿಲ್ವರ್ ಮತ್ತೊಂದು 3 ಎಂ ವಿಜ್ಞಾನಿ ಕಳಪೆ ಅಂಟಿಕೊಳ್ಳುವಿಕೆಯ ಪಾಲಿಮರ್ ಅನ್ನು ಅಭಿವೃದ್ಧಿಪಡಿಸಿದರು ಎಲ್ಲಾ ಪಾಲಿಮರ್ಗಳು ಹಾಗೆ ಎಂದು ಪರಿಗಣಿಸಲ್ಪಟ್ಟಿದ್ದರಿಂದ ಅದು ವೈಫಲ್ಯವೆಂದು ಪರಿಗಣಿಸಲ್ಪಟ್ಟಿದೆ ಫೆವಿಕಾಲ್ನಂತೆ ಮಾತ್ರ ಯಶಸ್ವಿಯಾಯಿತು ಅವರು ಎರಡು ಆನೆಗಳು ಲಗತ್ತಿಸಲ್ಪಡುತ್ತವೆ ಮತ್ತು ಅದು ಜಾಹೀರಾತು ಆದರೆ ಅದು ವಿಫಲವಾಗಿದೆ ಏಕೆಂದರೆ ಅದು ಶಾಶ್ವತವಾಗಿ ಅಂಟಿಕೊಳ್ಳುವುದಿಲ್ಲ ಆರ್ಟ್ ಫ್ರೈ ಹೇಳಿದನು ಏನೋ ಸೇರಿಕೊಂಡರೆ ಶಾಶ್ವತವಾಗಿ ಅಂಟಿಕೊಳ್ಳುವುದಿಲ್ಲ ನಾನು ಅದನ್ನು ಬುಕ್ಮಾರ್ಕ್ ಎಂದು ಬಳಸಬಹುದು ನಾನು ಅದನ್ನು ಫೈಲ್ಗಳಲ್ಲಿ ಇರಿಸಬಹುದು ಮತ್ತು ನಾನು ಕೆಲವು ಟಿಪ್ಪಣಿಗಳನ್ನು ಬರೆಯಬಹುದು ದಯವಿಟ್ಟು ಈ ಫೈಲ್ ಮತ್ತು ಎಲ್ಲವನ್ನು ತೆರವುಗೊಳಿಸಿ ಕೆಲಸ ಮುಗಿದ ನಂತರ ಅದನ್ನು ತೆಗೆದುಹಾಕಬಹುದು PostIt ಇದು ಅಂತಹ ದೊಡ್ಡ ಯಶಸ್ವೀ ಕಚೇರಿ ಉತ್ಪನ್ನವಾಗಿದೆ ಯಾವುದೇ ಅಂಟಿಕೊಳ್ಳುವಿಕೆಯು ಶಾಶ್ವತವಾಗಿ ಹೊಂದಬೇಕಾದ ಸಾಂಪ್ರದಾಯಿಕ ಬುದ್ಧಿವಂತಿಕೆಯನ್ನು ನಿರ್ಲಕ್ಷಿಸುವ ಮೂಲಕ ಆರ್ಟ್ ಫ್ರೈ ಸಾಂಪ್ರದಾಯಿಕ ಬುದ್ಧಿವಂತಿಕೆಯಿಂದ ವಿಚ್ಛೇದನಗೊಂಡು ಯಶಸ್ವಿ ಕಚೇರಿ ಉತ್ಪನ್ನವನ್ನು ಸರಿಯಾಗಿ ಪಡೆಯುತ್ತಾನೆ ಇದು ಸೃಜನಶೀಲತೆಯ ಒಂದು ಉದಾಹರಣೆಯಾಗಿದೆ ಹಲವಾರು ಇತರ ನಿದರ್ಶನಗಳಿವೆ ಉದಾಹರಣೆಗೆ ಜಪಾನಿನ ಬುಲೆಟ್ ರೈಲುಗಳು ಬುಲೆಟ್ ರೈಲುಗಳು ಅತಿ ಹೆಚ್ಚಿನ ವೇಗದಲ್ಲಿ ಪ್ರಯಾಣಿಸುತ್ತವೆ ಗಂಟೆಗೆ 250 ಕಿಲೋಮೀಟರ್ ಮತ್ತು ಎಲ್ಲವುಗಳು ಅವರು ನಗರಕ್ಕೆ ಪ್ರವೇಶಿಸುವಾಗಲೆಲ್ಲಾ ನಿಲ್ದಾಣಕ್ಕೆ ಪ್ರವೇಶಿಸುವಾಗಲೆಲ್ಲಾ ಸುರಂಗ ಮಾರ್ಗವು ಇತ್ತು ಅವರು ಸಾಕಷ್ಟು ಶಬ್ದವನ್ನು ಉತ್ಪಾದಿಸುತ್ತಿದ್ದರು ಮತ್ತು ಎಲ್ಲಾ ಜನರಿಗೆ ನಿಲ್ದಾಣಕ್ಕೆ ಹತ್ತಿರವಾಗುತ್ತಿದ್ದರು ಬುಲೆಟ್ ರೈಲುಗಳು ಅತಿಯಾದ ಶಬ್ದವನ್ನು ಉಂಟುಮಾಡುತ್ತವೆ ಎಂದು ಅವರು ದೂರಿದರು ಮತ್ತು ಜಪಾನೀಸ್ ಪ್ರತಿ 10 ನಿಮಿಷಗಳೂ ಒಂದು ಗುಂಡು ರೈಲು ಸರಿ ಮತ್ತು ನಂತರ JR ಜಪಾನೀಸ್ ರೈಲ್ವೆ ಇದನ್ನು ಕೆಲಸ ಮಾಡಲು ಪ್ರಾರಂಭಿಸಿತು ಅವರು ಮಿಂಚುಳ್ಳಿ ಅದನ್ನು ಹೇಗೆ ಬೇಟೆಯಾಡುತ್ತಾರೆಯೆಂಬುದನ್ನು ವರ್ಣಿಸಿದರು ಮತ್ತು ನಂತರ ಯಾವುದೇ ಶಬ್ದವಿಲ್ಲದೆ ಅದು ಶಬ್ದವನ್ನು ಉಂಟುಮಾಡಿದರೆ ಮೀನುಗಳು ತಪ್ಪಿಸಿಕೊಳ್ಳುತ್ತವೆ ಆದ್ದರಿಂದ ಅದು ಹಾಳುಮಾಡುತ್ತದೆ ಮತ್ತು ಇದು ತುಂಬಾ ಕಡಿಮೆ ಶಬ್ದವನ್ನು ಉಂಟುಮಾಡುತ್ತದೆ ಅವರು ಏರೋ ಡೈನಾಮಿಕ್ ದೇಹವನ್ನು ನಿಖರತೆ ಎಲ್ಲವನ್ನೂ ತೋರಿಸಿದರು ಆದ್ದರಿಂದ ಇದು ಜೈವಿಕ ಪ್ರೇರಿತ ಎಂಜಿನಿಯರಿಂಗ್ ಮತ್ತು ಜಪಾನಿನ ರೈಲ್ವೆ ಹೊಸ ಪೀಳಿಗೆಯ ಶಿಂಕಾನ್ಸೆನ್ ಅಥವಾ ಗುಂಡು ರೈಲುಗಳ ಮೂಗು ಕೋನ್ ಮೂಲಕ ಒಂದು ರೀತಿಯಲ್ಲಿ ಕಂಡುಹಿಡಿದಿದೆ ಇದು ಮಿಂಚುಳ್ಳಿಯ ಕೊಕ್ಕಿನಂತೆ ಆಕಾರದಲ್ಲಿದೆ ಅವರು ಇದನ್ನು ಮಾಡಿದ ನಂತರ ಶಬ್ದ ಗಣನೀಯವಾಗಿ ಕಡಿಮೆಯಾಯಿತು ನಿವಾಸಿಗಳಿಂದ ಯಾವುದೇ ದೂರುಗಳಿಲ್ಲ ಆದ್ದರಿಂದ ನೀವು ಪ್ರಕೃತಿಯಿಂದ ಸ್ಫೂರ್ತಿ ಪಡೆಯಬಹುದು ಸರಿ ಸರಿ ಫ್ಲೋ ಮತ್ತು ಸೃಜನಶೀಲತೆ ಫ್ಲೋ ಮನೋವಿಜ್ಞಾನದಲ್ಲಿ ಒಂದು ಪರಿಕಲ್ಪನೆಯಾಗಿದೆ ಇದನ್ನು ಮೊದಲು ಪ್ರಾಧ್ಯಾಪಕ ಮಿಹಾಲಿ ಸಿಕ್ಸಿಕ್ಸ್ಟೆನ್ಹಿಲ್ಯಾಲಿ ಪ್ರಸ್ತಾಪಿಸಿದರು ಪ್ರೊಫೆಸರ್ ಮಿಹಾಲಿ ಸಿಸಿಕ್ಸ್ಜೆಂಟ್ಮಿಹಾಲಿ ಉಚ್ಚರಿಸಲು ಬಹಳ ಕಷ್ಟಕರ ಹೆಸರು ಅವರು ಸೈಕಾಲಜಿ ಚಿಕಾಗೊ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿದ್ದಾರೆ ಆದ್ದರಿಂದ ನಿಮ್ಮ ಹರಿಯುವಿಕೆಯು ಮೂಲಭೂತವಾಗಿ ಅಜ್ಞಾತ ಸವಾರನಂತೆ ಇದೆ ಮತ್ತು ನೀವು ನಿಮ್ಮ ಬೋರ್ನ್ವಿಟಾವನ್ನು ಮರೆತಿದ್ದೀರಿ ಅದು ಮೂಲಭೂತವಾಗಿ ಆಗ ನೀವು ಸರಿ ಹರಿವಿನಲ್ಲಿದ್ದೀರಿ ಆದ್ದರಿಂದ ನಾವು ಎಲ್ಲವನ್ನೂ ಬಿಡೋಣ ಹಾಗಾಗಿ ನಾವು ಎಲ್ಲವನ್ನೂ ಬಿಡೋಣ ಆದ್ದರಿಂದ ಇದು ಹರಿವಿನ ರೇಖೆಯನ್ನು ಹೊಂದಿದೆ ನೀವು ನೋಡಿದರೆ y ಆಕ್ಸಿಸ್ ಸವಾಲು ಮತ್ತು x ಅಕ್ಷವು ಕೌಶಲವಾಗಿದೆ y ಅಕ್ಷವು ಮೂಲಭೂತವಾಗಿ ನೀವು ಅನುಸರಿಸುತ್ತಿರುವ ಸಮಸ್ಯೆಯಲ್ಲಿ ತೊಂದರೆ ಮಟ್ಟವಾಗಿದೆ x ಅಕ್ಷವನ್ನು ಅನುಸರಿಸುವುದು ನಿಮ್ಮ ಕೌಶಲ್ಯ ಕೌಶಲ್ಯವು ತುಂಬಾ ಹೆಚ್ಚಿದ್ದರೆ ಮತ್ತು ಸವಾಲು ತುಂಬಾ ಕಡಿಮೆಯಾಗಿದ್ದರೆ ನೀವು ಬೇಸರಗೊಳ್ಳುವಿರಿ ಅದು ಬೂದು ಬಣ್ಣದಲ್ಲಿದೆ ಕೌಶಲ್ಯವು ತುಂಬಾ ಕಡಿಮೆಯಿದ್ದರೆ ಮತ್ತು ನಿಮ್ಮ ಸವಾಲು ತುಂಬಾ ಹೆಚ್ಚಾಗಿದ್ದರೆ ಅದು ನಿಮಗೆ ಸಂಭವಿಸಬಹುದು ಅದು ನಿಮ್ಮ ಪಿಎಚ್ಡಿ ನಲ್ಲಿ ನಿಮಗೆ ಸಂಭವಿಸಬಹುದು ಸಮಸ್ಯೆ ಕೂಡಾ ನೀವು ಹೆಚ್ಚು ಆಸಕ್ತಿ ಹೊಂದುತ್ತೀರಿ ಆದರೆ ನಿಮ್ಮ ಕೌಶಲ್ಯ ಮತ್ತು ಸವಾಲು ಸಮತೋಲನದಲ್ಲಿದ್ದರೆ ನೀವು ಹರಿವಿನ ಚಾನಲ್ ಎಂದು ಕರೆಯಲ್ಪಡುವ ಶ್ವೇತ ಪಥದಲ್ಲಿರುತ್ತೀರಿ ಮತ್ತು ಸವಾಲು ಮತ್ತು ಕೌಶಲ್ಯದ ನಿಖರವಾದ ಹೊಂದಾಣಿಕೆಯಿರುತ್ತದೆ ನೀವು ಬರುತ್ತೀರಿ ಒಳ್ಳೆಯದು ಮತ್ತು ನೀವು ಏನು ಮಾಡುತ್ತಿರುವಿರಿ ಇದು ಮೂಲತಃ ಫ್ಲೋ ಥಿಯರಿ ಸರಿಯೇ ಹತ್ತು ವರ್ಷ ವಯಸ್ಸಿನ ಹತ್ತು ವರ್ಷದ ಹುಡುಗ ಟೆನ್ನಿಸ್ ಕಲಿಯಲು ಬಯಸುತ್ತಾರೆ ಎಂದು ನಾವು ಪರಿಗಣಿಸೋಣ ಅವರು ಒಂದು ಹಂತದಲ್ಲಿದ್ದಾರೆ ಅವರ ಕೌಶಲ್ಯ ಬಹಳ ಕಡಿಮೆ ಮತ್ತು ಅವರ ಸವಾಲು ತುಂಬಾ ಕಡಿಮೆಯಾಗಿದೆ ಏಕೆಂದರೆ ಮೊದಲ ಕೆಲವು ದಿನಗಳು ತರಬೇತುದಾರ ಗೋಡೆಯ ವಿರುದ್ಧ ಆಡಲು ಕೇಳಿಕೊಳ್ಳುತ್ತಾರೆ ಅವರು ರಾಕೇಟ್ ಎಂದರೇನು ಚೆಂಡು ಏನು ನಿವ್ವಳ ಎತ್ತರ ಏನು ನೀವು ಆಡುವ ನಿವ್ವಳ ಎತ್ತರ ಏನು ಮತ್ತು ಎಲ್ಲವನ್ನೂ ಮತ್ತು ಅವನು ಈ ಸರ್ವ್ ಮತ್ತು ಎಲ್ಲವನ್ನು ಹಿಂದಿರುಗಿಸಲು ಪ್ರಾರಂಭಿಸುತ್ತಾನೆ ಅವನು ಕಲಿಯುತ್ತಾನೆ ನಿಧಾನವಾಗಿ ಅವರ ಕೌಶಲ್ಯವು ಸುಧಾರಣೆಯಾಗುತ್ತದೆ ಮತ್ತು ಅವರು ಒಂದರಿಂದ ಎರಡು ವರೆಗೆ ಹೋಗುತ್ತಾರೆ ಎರಡು ತಿಂಗಳ ನಂತರ ತರಬೇತುದಾರ ನೀವು ಗೋಡೆಯ ವಿರುದ್ಧ ಆಡುವರು ಎಂದು ಹೇಳಿದರೆ ನಂತರ ಅವರ ಕೌಶಲ್ಯ ತುಂಬಾ ಹೆಚ್ಚಾಗಿರುತ್ತದೆ ಅವರ ಸವಾಲು ಬಹಳ ಕಡಿಮೆ ಅವನು ಬೇಸರಗೊಳ್ಳುತ್ತಾನೆ ಮತ್ತು ಅವನು ಟೆನಿಸ್ನಿಂದ ನಿರ್ಗಮಿಸಬಹುದು ಇತರ ಸಾಧ್ಯತೆ ಅವನು ತನ್ನ ತರಬೇತುದಾರನಿಗೆ ತಿಳಿಸುತ್ತಾನೆ ಇಲ್ಲ ಇಲ್ಲ ನನ್ನ ಸವಾಲು ಹೆಚ್ಚಿಸಲು ನಾನು ಬಯಸುತ್ತೇನೆ ನಂತರ ಅವನು ಶಾಲೆಯ ಚಾಂಪಿಯನ್ ವಿರುದ್ಧ ಹಠಾತ್ತನೆ ಆಟವಾಡಲು ಕೇಳಿಕೊಳ್ಳುತ್ತಾನೆ ಅಥವಾ ಅವನು ಮತ್ತೊಂದು ವಿದ್ಯಾರ್ಥಿಯ ವಿರುದ್ಧ ಆಡಲು ಕೇಳಬಹುದು ಆಗ ಅವನ ಸವಾಲು ನಾಲ್ಕು ಗೆ ಹೆಚ್ಚಾಗುತ್ತದೆ ಮತ್ತು ಅವರು ಗೋಡೆಗೆ ವಿರುದ್ಧವಾಗಿ ಆಡುವ ಇನ್ನೊಬ್ಬ ಮನುಷ್ಯನ ಸಂಪೂರ್ಣ ಅನಿರೀಕ್ಷಿತತೆ ಮತ್ತು ಅವರು ಕಲಿತುಕೊಳ್ಳುವ ಹೊಸ ವಿಷಯಗಳ ವಿಭಿನ್ನತೆಯಿದೆ ಎಂದು ಅವನು ಕಂಡುಕೊಳ್ಳುತ್ತಾನೆ ಯಾಕೆಂದರೆ ಅವನು ಇನ್ನೊಬ್ಬರ ವಿರುದ್ಧ ಆಡುತ್ತಿದ್ದಾನೆ ಟೆನಿಸ್ ಆಡುವ ಸಂಪೂರ್ಣ ಪ್ರಕ್ರಿಯೆಯನ್ನು ಹೆಚ್ಚು ರೋಮಾಂಚನಗೊಳಿಸುತ್ತದೆ ಮತ್ತು ಹೆಚ್ಚು ಆಹ್ಲಾದಿಸಬಹುದು ನಂತರ ಒಂದರಿಂದ ನಾಲ್ಕು ಅವರಿಗೆ ತುಂಬಾ ಸಂತೋಷವಾಗಿದೆ ಮತ್ತು ನಂತರ ನೀವು ದೀರ್ಘಕಾಲ ನಾಲ್ಕು ಐದು ಅಥವಾ ಒಂದು ಆರು ಹೋಗುತ್ತದೆ ಎಂದು ಸಂತೋಷವಾಗಿರಲು ಸಾಧ್ಯವಿಲ್ಲ ನಂತರ ಅವರು ಬೇಸರ ಪಡೆಯುತ್ತಾರೆ ಅವರು ಅಂತರ್ ಶಾಲಾ ಅಂತರ ಜಿಲ್ಲೆ ರಾಷ್ಟ್ರೀಯ ಮತ್ತು ಈ ವಿಷಯವನ್ನು ಆಡಲು ಪ್ರಾರಂಭಿಸುತ್ತಾರೆ ಮತ್ತು ಮುಂದುವರೆಯುತ್ತಾರೆ ಇನ್ನೊಂದು ತುದಿಯಲ್ಲಿ ಹೋಗೋಣ ಮೊದಲ ದಿನವೇ ಶಿಕ್ಷಕ ಶಾಲೆಯ ಚಾಂಪಿಯನ್ ವಿರುದ್ಧ ಆಡಲು ಕೇಳಿಕೊಂಡರು ಆದ್ದರಿಂದ ಒಂದು ಇದ್ದಕ್ಕಿದ್ದಂತೆ ಇದು ಮೂರು ಹೆಚ್ಚಾಗುತ್ತದೆ ಮೂರು ಸವಾಲು ತುಂಬಾ ಹೆಚ್ಚಾಗಿದೆ ಏಕೆಂದರೆ ಇತರರು ಎಡ ಮತ್ತು ಬಲವನ್ನು ಹೊಡೆಯುತ್ತಿದ್ದಾರೆ ಅವನು ಸಹ ತಿಳಿದಿಲ್ಲ ಹೆದರುತ್ತಾನೆ ಅವನು ಹೇಳುತ್ತಾನೆ ಮಮ್ಮಿ ನಾಳೆ ನಿಂದ ನಾನು ಟೆನ್ನಿಸ್ಗೆ ಹೋಗುತ್ತಿಲ್ಲ ಹಾಗೆ ಕೆಲವು ತರಬೇತುದಾರರು ಈ ಮಗುವನ್ನು ಈಜುಕೊಳಕ್ಕೆ ನೀರಿನಲ್ಲಿ ಹಾಕುತ್ತಾರೆ ಇದು ಮಗುವಿನ ಈಜು ಕೊಳಕ್ಕೆ ಹೋಗುವ ಕೊನೆಯ ದಿನ ಕೆಲವೊಮ್ಮೆ ಇದು ನಡೆಯುತ್ತದೆ ಕೆಲವೊಮ್ಮೆ ನಿಮಗೆ ತಿಳಿದಿದೆ ಅವರು ಮಗುವಿಗೆ ಸರಿ ಈಜುಕೊಳಕ್ಕೆ ಎಸೆಯುತ್ತಾರೆ ಆದ್ದರಿಂದ ಎ ಮೂರು ನಲ್ಲಿ ಸವಾಲು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಅವನು ಟೆನ್ನಿಸ್ನಿಂದ ಇಳಿಯಬಹುದು ಅಥವಾ ಅವನು ತನ್ನ ತರಬೇತುದಾರನನ್ನು ಕೇಳಿಕೊಳ್ಳುತ್ತಾನೆ ಆ ಸಹವರ್ತಿ ಅಂತಹ ಆಟವಾಡುತ್ತಿದ್ದಾನೆ ಮತ್ತು ತರಬೇತುದಾರನು ಆ ಆಟಗಾರನಂತೆ ಆಡಬೇಕಾದರೆ ನೀವು ಅಭ್ಯಾಸ ಮಾಡಬೇಕು ಆದ್ದರಿಂದ ನೀವು ಮೂರು ರಿಂದ ಎ ನಾಲ್ಕು ಗೆ ಹೋಗುತ್ತೀರಿ ಆ ಮಾರ್ಗವು ಮೂರು ರಿಂದ ಎ ನಾಲ್ಕು ವರೆಗೆ ಹೋಗುತ್ತದೆ ನಂತರ ಒಂದು ಮೂರು ರಿಂದ ಎ ನಾಲ್ಕು ಇಲ್ಲಿ ನಿಧಿ ನೀವು ದೀರ್ಘ ಕಾಲ ನಾಲ್ಕು ಉಳಿಯಲು ಸಾಧ್ಯವಿಲ್ಲ ಆಗಿದೆ ನೀವು ಕಲಿಯಬಹುದು ಅಥವಾ ಯಾರಾದರೂ ತಿನ್ನುತ್ತಾರೆ ಇದ್ದಕ್ಕಿದ್ದಂತೆ ನಿಮ್ಮ ಸವಾಲು ಹೆಚ್ಚಾಗುತ್ತದೆ ಒಂದು ಕಚೇರಿಯಲ್ಲಿ ಸವಾಲು ಹೆಚ್ಚಾಗುತ್ತದೆ ಏಕೆಂದರೆ ನಿಮ್ಮ ಬಾಸ್ ನಿಮಗೆ ಏನನ್ನಾದರೂ ನೀಡುತ್ತಾರೆ ಅದು ನೀವು ಕೆಲಸ ಮಾಡಲು ಅಥವಾ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು ಕಷ್ಟಕರವಾಗಿಸುತ್ತದೆ ಮತ್ತು ಅದು ನಿಮಗಾಗಿ ನೀರಸವಾಗಬಹುದು ಆದ್ದರಿಂದ ಜೀವನದಲ್ಲಿ ನೀವು ಬೇಸರ ಅಥವಾ ಆತಂಕದ ಗಡಿಯಲ್ಲಿರುವ ಸಂದರ್ಭಗಳಲ್ಲಿ ಮಾತ್ರ ಇರುತ್ತದೆ ಬೇಸರ ಮತ್ತು ಆತಂಕಗಳ ನಡುವೆ ಕಿರಿದಾದ ಕಿಟಕಿ ಇರುತ್ತದೆ ನಿಮ್ಮ ಸವಾಲು ಮತ್ತು ಕೌಶಲ್ಯವು ನೀವು ಜೀವನದಲ್ಲಿ ನ್ಯಾವಿಗೇಟ್ ಮಾಡಬೇಕು ಸಂತೋಷದಿಂದ ಹೊಂದಾಣಿಕೆ ಮಾಡಬೇಕು ಆದ್ದರಿಂದ ನೀವು ಅದರಲ್ಲಿದ್ದರೆ ಮಾತ್ರ ಬೂದು ಪ್ರದೇಶದಿಂದ ನೀವು ಸಂತೋಷವಾಗಿರುತ್ತೀರಿ ಇದು ಸಿಕ್ಸಕ್ಸ್ಜೆಂಟ್ಮಿಹಾಲಿ ಸಿದ್ಧಾಂತವಾಗಿದೆ ಸೃಜನಶೀಲತೆಯ ನಿರ್ವಹಣೆ ನಿಮ್ಮಲ್ಲಿ ತುಂಬಾ ಸೃಜನಶೀಲತೆ ಇದೆ ಹೇಗೆ ನಿರ್ವಹಿಸುವುದು ಈಗ ನಾವು ಒಂದು ಪ್ರಶ್ನೆಗೆ ಉತ್ತರಿಸಬೇಕು ಇಲ್ಲವೇ ಸರಿ ಪ್ರಮುಖ ಸಂಶೋಧನೆಗಳು ಆಕಸ್ಮಿಕವಾಗಿ ಮಾಡಲ್ಪಟ್ಟವು ಆವಿಷ್ಕಾರಕ್ಕೆ ಹೆಚ್ಚು ಸಮಯ ನೀಡಿದ್ದರೆ ನಂತರ ಅವನು ಅಥವಾ ಅವಳು ಈ ಅನಿರೀಕ್ಷಿತ ಫಲಿತಾಂಶವನ್ನು ತನಿಖೆ ಮಾಡಬೇಕಾಗಬಹುದು ಆದ್ದರಿಂದ ನಿಮ್ಮ ಬಾಸ್ ಅಥವಾ ಮಾರ್ಗದರ್ಶಿ ಅಥವಾ ಯಾವುದೇ ನೀವು ಏನನ್ನಾದರೂ ಅನುಸರಿಸುತ್ತಿದ್ದರೆ ಸಲಹೆಗಾರರಂತೆ ನಾವು ನಿಮ್ಮ ಕೆಲಸಕ್ಕೆ ಕೇಂದ್ರವಾಗಿಲ್ಲದಿರುವಾಗಲೂ ನಾವು ಸಮ್ಮತಿಸಬೇಕು ನಾವು ಹೇಳುತ್ತೇವೆ ಸರಿ ಇನ್ನೊಂದು ಒಂದು ಅಥವಾ ಎರಡು ತಿಂಗಳು ನಾವು ಹೋಗುತ್ತೇವೆ 39ಮ್ಯಾಟರ್ ನೀವು ಈ ಸಾಲನ್ನು ಪ್ರಯತ್ನಿಸುತ್ತೀರಿ ಇದ್ದಕ್ಕಿದ್ದಂತೆ ಉತ್ತೇಜಕ ಏನೋ ಬಂದಾಗ ನಾವು ಮಾಡಬಹುದು ನಾವು ಆ ಸಾಲಿನಲ್ಲಿ ಮತ್ತಷ್ಟು ಮುಂದುವರಿಸಬಹುದು ಅದು ಸರಿಯೇ ಅದು ನಾನು ಹೇಳಲು ಪ್ರಯತ್ನಿಸುತ್ತಿದೆ ಸಾಮಾನ್ಯವಾಗಿ ಬುದ್ಧಿವಂತ ಮತ್ತು ಸೃಜನಶೀಲರು ವಿಷಯದ ಬಗ್ಗೆ ತಿಳಿದಿರುವವರು ಕೆಲವು ಆಲೋಚನೆಗಳು ನಾವು ಅನುಸರಿಸುವ ಮೌಲ್ಯದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಳ್ಳೆಯದು ನೀವು ಸಾಕಷ್ಟು ಮೆದುಳಿನ ತರಂಗಗಳನ್ನು ಪಡೆಯಬಹುದು ಆದರೆ ನೀವು ಬುದ್ಧಿವಂತರಾಗಿದ್ದರೆ ಅದು ನಿಮಗೆ ಗೊತ್ತಾಗುತ್ತದೆ ಸರಿ ಕೆಲವು ವಿಚಾರಗಳು ಬರುತ್ತವೆ ಈ ಕಲ್ಪನೆಯು ಉತ್ತಮವಲ್ಲ ಆದ್ದರಿಂದ ನೀವು ಅನುಸರಿಸುವ ಮಾರ್ಗ ಮೌಲ್ಯಯುತವಾದದ್ದು ಮತ್ತು ಅದು ಸರಿಯಾಗಿಲ್ಲ ಎಂದು ನೀವೇ ಫಿಲ್ಟರ್ ಮಾಡುತ್ತೀರಿ ತದನಂತರ ಅಂತಿಮವಾಗಿ ನೀವು ಅನುಸರಿಸುವುದಕ್ಕೆ ಯೋಗ್ಯವಾಗಿದೆ ಎಂದು ತೀರ್ಮಾನಕ್ಕೆ ಬಂದಿದ್ದೀರಿ ನಂತರ ನಿಮ್ಮ ಬಾಸ್ ಅಥವಾ ಯಾರು ಇದು ನಿಮ್ಮನ್ನು ಪ್ರೋತ್ಸಾಹಿಸಬೇಕು ಮತ್ತು ಇದನ್ನು ಮುಂದುವರಿಸಲು ನಿಮಗೆ ಸ್ವಲ್ಪ ಸಮಯ ಬೇಕು ನೊಬೆಲ್ ಪ್ರಶಸ್ತಿ ವಿಜೇತರು ಮತ್ತು ಪ್ರಸಿದ್ಧ ವಿಜ್ಞಾನಿಗಳ ಜೀವನವನ್ನು ನೋಡೋಣ ಸ್ಪರ್ಧಾತ್ಮಕ ವಿಜ್ಞಾನಿಗಳು ಎರಡು ರೀತಿಯ ವಿಜ್ಞಾನಿಗಳು ಇವೆ ಸಮರ್ಥ ವಿಜ್ಞಾನಿಗಳು ಸರಿಯಾದ ಸಮಯದಲ್ಲಿ ಸೂಕ್ತ ಸ್ಥಳದಲ್ಲಿದ್ದವರು ಮತ್ತು ನಿಜವಾದ ಪ್ರತಿಭೆ ಸರಿಯಾದ ಸ್ಥಳದಲ್ಲಿದ್ದವರು ಉತ್ತಮ ಜನರು ಅಥವಾ ಯಾವುದೋ ಅಲ್ಲ ಅವರು ತುಂಬಾ ಸಮರ್ಥರಾಗಿದ್ದಾರೆ ಎಂದು ನಾನು ಹೇಳುತ್ತಿಲ್ಲ ಆದರೆ ನಿಜವಾದ ಪ್ರತಿಭಾಶಾಲಿ ಹೊಸ ಪದ್ಯಗಳನ್ನು ಮತ್ತೆ ಪದೇ ಪದೇ ಉತ್ಪಾದಿಸುತ್ತಾನೆ ಆಲ್ಬರ್ಟ್ ಐನ್ಸ್ಟೈನ್ ಒಂದಾಗಿರುತ್ತಾನೆ ಈ ವಿಜ್ಞಾನಿಗಳ ಈ ಜೀವನವನ್ನು ನೀವು ನೋಡಿದರೆ ನಾವು ನೋಡೋಣ ನಾವು ಕಂಡುಹಿಡಿಯಲು ಪ್ರಯತ್ನಿಸೋಣ ಆಗಾಗ್ಗೆ ಆವಿಷ್ಕಾರಗಳು ಹೇಗೆ ಸಂಭವಿಸಬಹುದು ಎಂದು ನಾವು ಪ್ರೋತ್ಸಾಹಿಸಬಹುದು MS ಅಥವಾ Ph ಸಮಯದಲ್ಲಿ ಯುವ ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆಗಳನ್ನು ಮಾಡುತ್ತಾರೆ ಎಂದು ಇತಿಹಾಸ ತೋರಿಸುತ್ತದೆ ಅಥವಾ ಮೊದಲ ಕೆಲವು ವರ್ಷಗಳಲ್ಲಿ Ph D ಅವರು ಗಮನಾರ್ಹವಾದ ಏನನ್ನಾದರೂ ಕಂಡುಕೊಂಡರು ಆದ್ದರಿಂದ ಯುವ ವಿಜ್ಞಾನಿ ಎಲ್ಲಾ ಕೌಶಲ್ಯ ಕಲನಶಾಸ್ತ್ರ ಪ್ರೋಗ್ರಾಮಿಂಗ್ ಸರಿ ಮಾಪನ ತಂತ್ರಗಳು ಯಾವುದೇ ಭೇದಾತ್ಮಕ ಸಮೀಕರಣಗಳು ಸಂಖ್ಯಾಶಾಸ್ತ್ರ ಮತ್ತು ವೈಜ್ಞಾನಿಕ ಸಿದ್ಧಾಂತಗಳನ್ನು ಹೀಗೆ ಹೊಂದಿದ್ದಾರೆ ಆದರೆ ಅವನಿಗೆ ಒಂದು ಸಾಮಾನು ಇಲ್ಲ ಅವರು ಖ್ಯಾತಿಯನ್ನು ಹೊಂದಿಲ್ಲ ಅವರು ವೈಫಲ್ಯದ ಬಗ್ಗೆ ಹೆದರುವುದಿಲ್ಲ ಆದರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದ ಪ್ರಾಧ್ಯಾಪಕ ಅಥವಾ ಯಾರಾದರೂ ಈಗಾಗಲೇ ಸ್ಥಾಪನೆಗೊಂಡಿದ್ದರೆ ಆತನು ಚಿಂತೆ ಮಾಡುತ್ತಾನೆ ನೀವು ಈ ವಿಷಯವನ್ನು ಬರೆಯುವಾಗ ಇತರ ಜನರು ಏನನ್ನು ಯೋಚಿಸುತ್ತಾರೆ ಆದ್ದರಿಂದ ಸಾಮಾನ್ಯವಾಗಿ ನೀವು ಹತ್ತಿರ ಪಡೆಯುವಿರಿ ನಂತರ ನೀವು ಹೇಳುವುದಿಲ್ಲ ಇಲ್ಲ ಇಲ್ಲ ನಾನು ನೋಡಿದ್ದೇನೆ ನನ್ನ ಅನುಭವದಿಂದ ಇದು ಕೆಲಸ ಮಾಡುವುದಿಲ್ಲ ಅದು ಕೆಲಸ ಮಾಡುವುದಿಲ್ಲ ಸರಿ ಆದ್ದರಿಂದ ಅನನುಭವಿಯಾಗಿದ್ದ ಯುವ ವಿಜ್ಞಾನಿಗೆ ಭಯವಿಲ್ಲ ಒಬ್ಬ ಯುವ ವಿಜ್ಞಾನಿ ಫಿಯರ್ಲೆಸ್ ಆಗಿದ್ದಾಗ ಆ ಸಮಯದಲ್ಲಿ ನಾವು ಅವನನ್ನು ಅಥವಾ ಅವಳನ್ನು ಪ್ರೋತ್ಸಾಹಿಸಬೇಕು ಯಾರಾದರೂ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ಕೆಲಸ ಮಾಡಿದ್ದಾಗ ಅಥವಾ ಪರಿಸರದಲ್ಲಿ ವಾಸವಾಗಿದ್ದಾಗ ಅವನು ಅಥವಾ ಅವಳು ಪರಿಚಿತತೆಯಿಂದ ಕಡಿಮೆ ಕುತೂಹಲದಿಂದ ಕೂಡಿರುತ್ತಾನೆ ಆದ್ದರಿಂದ ಸಾಮಾನ್ಯವಾಗಿ ಸರಿ ಹತ್ತು ವರ್ಷಗಳಲ್ಲಿ ಒಂದು ಪರಿಹಾರವು ಜಾಗವನ್ನು ಬದಲಾಯಿಸುತ್ತದೆ ಅನೇಕ ಜನರು ಇದನ್ನು ಮಾಡಿದ್ದಾರೆ ಆದ್ದರಿಂದ ನಾನು ಟೈಮ್ಲೆಸ್ ಬಗ್ಗೆ ಮಾತನಾಡಿದೆ ಮತ್ತು ಹರಿವು ಮತ್ತು ಎಲ್ಲವೂ ಆದ್ದರಿಂದ ನಾನು ಈ ಸ್ಲೈಡ್ ಸಂಖ್ಯೆಯನ್ನು ಸಹ ಹಾಕುತ್ತಿದ್ದೇನೆ ಆದ್ದರಿಂದ ಜನರು ಹರಿವಿನಲ್ಲಿರುವ ವರ್ಗವೊಂದರಲ್ಲಿ ಹೇಗೆ ಕಂಡುಹಿಡಿಯಬೇಕೆಂಬುದರ ಒಂದು ಮಾರ್ಗವೆಂದರೆ ಎಷ್ಟು ಬಾರಿ ವಿದ್ಯಾರ್ಥಿಗಳು ವೀಕ್ಷಣೆಗೆ ಸರಿಯಾಗಿ ನೋಡಿದ್ದಾರೆ ಪ್ರೊಫೆಸರ್ ಸುಬ್ರಮಣ್ಯಂ ಚಂದ್ರಶೇಖರ್ ನೊಬೆಲ್ ಪ್ರಶಸ್ತಿ ವಿಜೇತ 1983 ಅವರು ನೊಬೆಲ್ ಪ್ರಶಸ್ತಿ ಪಡೆದರು ಅವರು ಪ್ರತಿ ಹತ್ತು ವರ್ಷಗಳು ಕ್ಷೇತ್ರವನ್ನು ಬದಲಿಸಿದ್ದಾರೆಂದು ನಾವು ನೋಡಬಹುದು 1929 ರಿಂದ 1939 ರವರೆಗೆ ಬಿಳಿ ಕುಬ್ಜಗಳ ಸಿದ್ಧಾಂತ ನಕ್ಷತ್ರಗಳ ಸಿದ್ಧಾಂತ ರಚನೆ 1939 ರಿಂದ 1943 ರವರೆಗೆ ಸ್ಟೆಲ್ಲಾರ್ ಡೈನಾಮಿಕ್ಸ್ 1960 ರಿಂದ 1970 ರವರೆಗೆ ದೀರ್ಘವೃತ್ತದ ಅಂಕಿಅಂಶಗಳ ಸ್ಥಿರತೆ 1971 ರಿಂದ 1983 ರವರೆಗೆ ಕಪ್ಪು ಕುಳಿಗಳ ಗಣಿತಶಾಸ್ತ್ರದ ಸಿದ್ಧಾಂತ ಮತ್ತು 1983 ರಿಂದ 1995 ರವರೆಗೆ ಗುರುತ್ವ ಅಲೆಗಳ ಘರ್ಷಣೆಯ ಥಿಯರಿ ಅವರು ಹೊಸ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿ ಹತ್ತು ವರ್ಷಗಳು ಪುಸ್ತಕವೊಂದನ್ನು ಬರೆದು ಕ್ಷೇತ್ರವನ್ನು ವಶಪಡಿಸಿಕೊಂಡವು ಮತ್ತು ನಂತರ ಸರಿಯಲ್ಲ D ಯಲ್ಲಿ ನೀವು ಕಲಿತದ್ದಕ್ಕೆ ನಿಮ್ಮ ಜೀವನದುದ್ದಕ್ಕೂ ಅಂಟಿಕೊಳ್ಳಬೇಡಿ ನಂತರ ಕೊಡುಗೆ ಸ್ವಲ್ಪ ಆಗುತ್ತದೆ ನೀವು ಸರಿಯಾಗಿ ಸುಧಾರಿಸಬೇಕು ವಿನ್ಯಾಸಗಳು ಪರಿಕಲ್ಪನೆಗಳು ಮತ್ತು ಇವುಗಳೆಲ್ಲವೂ ಸೃಜನಶೀಲವಾಗಿಲ್ಲ ಏಕೆ ಏಕೆ ಹೆಚ್ಚು ಸೃಜನಶೀಲತೆ ಇಲ್ಲ ಈಗ ನಾವು ಎಲ್ಲ ಸಿದ್ಧಾಂತಗಳನ್ನು ಮತ್ತು ಎಲ್ಲವನ್ನೂ ನೋಡಿದ್ದೇವೆ ಏಕೆ ಈಗ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸೋಣ ವಿನ್ಯಾಸಗಳು ಅಥವಾ ಪರಿಕಲ್ಪನೆಗಳು ಏಕೆ ಸೃಜನಶೀಲವಾಗಿಲ್ಲ ನಾವು ಹೊಸ ವಿಚಾರಗಳನ್ನು ವಿರೋಧಿಸುತ್ತೇವೆ ಇಲ್ಲ ಇಲ್ಲ ಇದು ಕೆಲಸ ಮಾಡುವುದಿಲ್ಲ ಮತ್ತು ಕೆಲವೊಮ್ಮೆ ಸಮಗ್ರತೆ ಇಲ್ಲ ಈತ ಹೇಳುತ್ತಾನೆ ನಾವು ಸಂಪೂರ್ಣವಾಗಿ ಏನೂ ಮಾಡುವ ಯಂತ್ರವನ್ನು ವಿನ್ಯಾಸಗೊಳಿಸೋಣ ಸರಿ ಅದು ತುಂಬಾ ಕೆಟ್ಟ ಗುರಿಯಾಗಿದೆ ಮೂಲಭೂತ ಜ್ಞಾನ ಆದ್ದರಿಂದ ಅವರು ವಿಮಾನ ವಿಭಾಗ ವಿಭಾಗದಲ್ಲಿದ್ದಾರೆ ಇದು ರಾಕೆಟ್ನಂತೆ ಇದೆ ಅದು ಶಿಕ್ಷಕರಿಗೆ ಎಸೆಯಲ್ಪಟ್ಟಿದೆ ಹಾಗಾಗಿ ಎಂಜಿನಿಯರಿಂಗ್ ಇಲಾಖೆ ವಿಮಾನಕ್ಕೆ ಒಂದು ವಿಂಗ್ ಸರಿ ಮಾಡಲು ಇದು ಮಾರ್ಗವಲ್ಲ ಎಂದು ನಾವು ತಿಳಿದುಕೊಳ್ಳಬೇಕು ಹಲವಾರು ವಿಚಾರಗಳನ್ನು ಏಕಕಾಲದಲ್ಲಿ ಪರಿಗಣಿಸಿ ಅವರು ಅಂತಹ ಅದ್ಭುತ ಯಂತ್ರವನ್ನು ನಿರ್ಮಿಸಿದರು ಆದರೆ ಅವರು ಆನ್ ಆಫ್ ಸ್ವಿಚ್ ಅನ್ನು ಮರೆತುಬಿಟ್ಟರು ಇದು ಸರಿಯಾಗಿ ಬದಲಿಸುವುದು ಹೇಗೆ ಎಂದು ಅವರಿಗೆ ಗೊತ್ತಿಲ್ಲ ನಿಮ್ಮ ಪದವಿ ಲ್ಯಾಬ್ ಅಡಿಯಲ್ಲಿ ಎಂಜಿನ್ ಲ್ಯಾಬ್ ಮತ್ತು ಎಲ್ಲಾ ನಾಲ್ಕು ಜನರು ಪ್ರಯೋಗ ಮಾಡುತ್ತದೆ ಕೇವಲ ಒಬ್ಬರೂ ಸಹ ಮಾಡುತ್ತಾರೆ ಎಲ್ಲಾ ಇತರ ಮೂರು ಫೆಲೋಗಳು ಸರಿ ಚಾಟ್ ಮಾಡಲಾಗುತ್ತದೆ ಕಿರ್ಲೋಸ್ಕರ್ ಇಂಜಿನ್ ನಲ್ಲಿ ಆನ್ ಆಫ್ ಸ್ವಿಚ್ ಇದೆ ಎಂದು ಸಹವರ್ತಿಗೆ ತಿಳಿಯುತ್ತದೆ ಆದ್ದರಿಂದ ನನ್ನ ಪದವಿ ದಿನಗಳಲ್ಲಿ ಗಿಂಡಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ವಿವಾದಲ್ಲಿ ಕಿರ್ಲೋಸ್ಕರ್ ಎಂಜಿನ್ಗೆ ಆನ್ ಆಫ್ ಸ್ವಿಚ್ ಎಲ್ಲಿದೆ ಎಂದು ಅವನು ಹೇಳುತ್ತಾನೆ ಅವರು ಯಾರು ಚಾಟ್ ಮಾಡುತ್ತಿದ್ದಾರೆ ಮತ್ತು ಅದನ್ನು ಯಾರು ಮಾಡುತ್ತಿದ್ದಾರೆಂದು ಕಂಡುಕೊಳ್ಳುತ್ತಾರೆ ಅಲ್ಲಿ ಹಿಂದೆ ಕೆಲವು ಇರುತ್ತದೆ ಹೌದು ಸರಿ ಆದ್ದರಿಂದ ಈ ಆಫ್ ಸ್ವಿಚ್ ಬಹಳ ಮುಖ್ಯ ನಂತರ ವಿವೇಚನೆ ಮತ್ತು ಆಯ್ಕೆ ನಮ್ಮ ಐಐಟಿ ಟೆಕ್ ಫೆಸ್ಟಿನಲ್ಲಿ ನಮ್ಮ ಶಾಸ್ತ್ರದಲ್ಲಿ ಕಾಂಟ್ರಾಪ್ಷನ್ ಎಂದು ನಾವು ಕರೆಯುತ್ತೇವೆ ಅದು ಸರಳವಾದ ಸಂಗತಿಯನ್ನು ಹೆಚ್ಚು ಜಟಿಲಗೊಳಿಸುತ್ತದೆ ಆದ್ದರಿಂದ ಒಂದು ಕಲ್ಲಿ ಕೆಲಸ ಮಾಡಲು ಸಾಧ್ಯವಾದರೆ ಈ ರೀತಿಯ ಸಂಕೀರ್ಣವಾದ ವ್ಯವಸ್ಥೆಯನ್ನು ಹಾಕಬೇಕಾದ ಅಗತ್ಯವಿಲ್ಲ ಆದ್ದರಿಂದ ಸರಳತೆ ಬಹಳ ಮುಖ್ಯ ವಿಷಯಗಳನ್ನು ಸಾಧ್ಯವಾದಷ್ಟು ಸರಳಗೊಳಿಸಲು ನೀವು ಪ್ರಯತ್ನಿಸಬೇಕು ಈ ಪಾರ್ಶ್ವ ಚಿಂತನೆಯ ನಾಯಕ ಯಾರು ಎಡ್ವರ್ಡ್ ಡಿ ಬೋನೊ ಸರಿ ಅವರು 500 ಪುಟಗಳ ಪುಸ್ತಕವನ್ನು ಸರಳತೆಯಾಗಿ ಬರೆಯುತ್ತಾರೆ ಸಮಾಜವು ತುಂಬಾ ಸಂಕೀರ್ಣವಾಗಿದೆ ಹೇಗೆ ವಿಘಟಿತಗೊಳ್ಳುತ್ತದೆ ಇದು ಸರಳತೆ ಪುಸ್ತಕ ಎಡ್ವರ್ಡ್ ಡಿ ಬೋನೊ ಆದ್ದರಿಂದ ಎಲ್ಲ ಗುರಿಗಳ ಸಂಕೀರ್ಣವು ಸರಳಗೊಳಿಸುವಂತೆ ಹೇಳುತ್ತದೆ ಇದು ಬೋಧನೆಯಲ್ಲಿ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ ನಾವು ಅದನ್ನು ತುಂಬಾ ಸರಳವಾಗಿಸಬೇಕು ಅಂತಹ ಮಟ್ಟಿಗೆ ಯಾರಾದರೂ ಅದನ್ನು ಸರಳವಾಗಿ ಮಾಡಲು ಸಾಧ್ಯವಿಲ್ಲ ನಂತರ ಸರಳತೆ ಕುರಿತು ಅವರ ಅದ್ಭುತ ಪುಸ್ತಕವನ್ನು ನೀವು ಖರೀದಿಸಬಹುದು ಇದು ಲಭ್ಯವಿದೆ ನೀವು ಅದನ್ನು ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ನಲ್ಲಿ ಖರೀದಿಸಬಹುದು ಆತ್ಮ ವಿಶ್ವಾಸ ನೀವು ಪ್ರಾರಂಭಿಸಬಾರದು ನಾವು ಅಗತ್ಯವಾದ ದುಷ್ಟವೆಂದು ಪರಿಗಣಿಸಲ್ಪಟ್ಟಿದೆ ಎಂದು ನಾನು ಭಾವಿಸುತ್ತೇನೆ ಸಂಶೋಧನೆಗಾಗಿ ನಾನು ಅನರ್ಹರಾಗಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ನೀವು ಬಿಟ್ಟಿರಿ ನಂತರ ನೀವು ಬಹಳ ಉತ್ಸಾಹಭರಿತ ಮತ್ತು ಈ ವಿಷಯವನ್ನು ಹೊಂದಿರುವ ಯಾರಾದರೂ ಚಾಟ್ ಅನ್ನು ಹೊಂದಿರಬೇಕು 10000 ಗಂಟೆಯ ನಿಯಮವನ್ನು ನೆನಪಿಸಿಕೊಳ್ಳಿ ನೀವು 10000 ಗಂಟೆಗಳನ್ನು ಖರ್ಚು ಮಾಡಿದರೆ ನೀವು ಈಗಾಗಲೇ ಅದನ್ನು ಹೊಂದಿದ್ದೀರಿ ಈಗಾಗಲೇ ಎಷ್ಟು ಮಂದಿ ತಮ್ಮ ಮಾಸ್ಟರ್ಸ್ ಅನ್ನು ಮಾಡಿದ್ದಾರೆ ಸಮಗ್ರ ವಿವಾವನ್ನು ಎಷ್ಟು ಜನರು ತೆರವುಗೊಳಿಸಿದ್ದಾರೆ ನೀವು ಈ ಹಂತಕ್ಕೆ ಬರುತ್ತೀರಿ ನಂತರ ನೀವು ಇತರ ಕೆಲಸಗಳನ್ನು ಮಾಡುತ್ತೀರಿ ನೀವು ಆ ವಿಶ್ವಾಸವನ್ನು ಹೊಂದಿರಬೇಕು ನಾವೆಲ್ಲರೂ ಈ ವಿಷಯದ ಮೂಲಕ ಹೋಗುತ್ತೇವೆ ಆದರೆ ನೀವು ಈ ಮೂಲಕ ಹೋದಾಗ ಅದು ಶಾಶ್ವತವಾಗಿ ಸರಿ ಎಂದು ಯೋಚಿಸಬಾರದು ಹೆಚ್ಚಿನ ಪ್ರೇರಣೆ ಸ್ಮೆಡ್ಲಿ ಕೆಲಸ ಮಾಡಲು ಉತ್ತಮವಾದ ಮಾರ್ಗವಾಗಿದೆ ಎಂದು ನಾನು ಕಂಡುಕೊಂಡಿದ್ದೇನೆ ಅವನು ನನಗೆ ಬದಲಿಸಲು ಯಂತ್ರವನ್ನು ವಿನ್ಯಾಸ ಮಾಡುತ್ತಿದ್ದಾನೆ ಎಂದು ತಿಳಿದುಕೊಳ್ಳುವುದು ಆ ಬಾಸ್ ಅವರ ಅಧೀನದವರಿಗೆ ಹೇಳುವುದು ನೀವು ನನ್ನನ್ನು ಬದಲಿಸುವ ಯಂತ್ರವನ್ನು ವಿನ್ಯಾಸಗೊಳಿಸುತ್ತೀರಿ ನಂತರ ಇದು ಅಧೀನಕ್ಕೆ ಸರಿಯಾಗಿ ಕಿಕ್ ಮತ್ತು ಶಕ್ತಿಯನ್ನು ನೀಡುತ್ತದೆ ರಚನಾತ್ಮಕ ನಾನ್ಕನಾರ್ಮಿಟಿ ನೀವು ನಾಲ್ಕು ಪೆನ್ಸಿಲ್ಗಳನ್ನು ಇರಿಸಿಕೊಳ್ಳಿ ಅಥವಾ ನಿಮಗೆ ಈ ರೀತಿಯ ಹೇರ್ಕಟ್ ಇರುವುದರಿಂದ ನೀವು ಭಿನ್ನವಾಗಿರಬೇಕು ಪುಟ ಇಲ್ಲಮಸೂರವು ವಿಭಿನ್ನವಾಗಿ ಕಾಣುತ್ತಿದೆ ನೀವು ಪ್ರಾಮಾಣಿಕವಾಗಿ ವಿಭಿನ್ನವಾಗಿರುವ ವಿಷಯಗಳನ್ನು ಮಾಡಬೇಕು ಚಿತ್ರಗಳಲ್ಲಿ ಯೋಚಿಸುವುದು ಸಾಮರ್ಥ್ಯ ಇರಬೇಕು ನಿಮ್ಮ ಆಟೋಕಾಡ್ ಮೂರು ಡಿ ಈ ವಸ್ತುಗಳು ಅದಕ್ಕಾಗಿಯೇ ಎಳೆಯುವುದು ಎಂಜಿನಿಯರ್ಗಳ ಭಾಷೆಯಾಗಿದೆ ಆದ್ದರಿಂದ ನಾವು ಅದರಲ್ಲಿ ಒಳ್ಳೆಯದು ಇರಬೇಕು ಎಂಜಿನಿಯರಿಂಗ್ ವಿನ್ಯಾಸ ಸಮಸ್ಯೆಗಾಗಿ ಒಂದು ಪರಿಶೀಲನಾಪಟ್ಟಿ ಯಾವುದು ಉತ್ತಮ ಫಲಿತಾಂಶ ನೀಡಲು ನಾವು ಅಸ್ತಿತ್ವದಲ್ಲಿರುವ ಸಿಸ್ಟಮ್ನಲ್ಲಿ ಏನನ್ನಾದರೂ ಬದಲಾಯಿಸಬಹುದೇ ನಿಮ್ಮ ಸಂಶೋಧನಾ ಸಮಸ್ಯೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸಿ ನಾವು ಏನಾದರೂ ಮರುಹೊಂದಿಸಬಹುದೇ ನಾವು ಏನನ್ನಾದರೂ ಹೆಚ್ಚಿಸಬಹುದು ಅಥವಾ ಕಡಿಮೆಗೊಳಿಸಬಹುದೇ ನಾವು ಚಲಿಸುವ ಭಾಗಗಳನ್ನು ಸ್ಥಾಯಿಯಾಗಿ ಮತ್ತು ಪ್ರತಿಕ್ರಮದಲ್ಲಿ ಮಾಡಲು ಸಾಧ್ಯವೇ ನಾವು ಸಮಸ್ಯೆಗೆ ಅಸಿಂಪ್ಟೋಟ್ಗಳನ್ನು ನೋಡಬಹುದೇ ನೀವು ಕೆಲಸ ಮಾಡುತ್ತಿದ್ದರೆ ನಾನು ಅಸಿಂಪ್ಟೋಟ್ಗಳನ್ನು ನೋಡಬಹುದೇ ರೆನೊಲ್ಡ್ನ ಸಂಖ್ಯೆಯನ್ನು ಸೊನ್ನೆಗೆ ಅಳೆಯುವಿರಾ ನಾನು ರೆನಾಲ್ಡ್ನ ಹತ್ತು ಸಂಖ್ಯೆಯನ್ನು ಅನಂತವಾಗಿ ನೋಡಬಹುದೇ ನೀವು ಶೂನ್ಯಕ್ಕೆ ಮರು ಚದರ ಮೂಲಕ ಗ್ರಾಂ ಅನ್ನು ನೋಡಬಹುದೇ gr ಚೌಕಟ್ಟಿನಿಂದ ಪುನಃ ಚೌಕವು ಟೆನ್ಗೆ ಅನಂತವಾಗಿ ಸಮಾನವಾಗಿರುತ್ತದೆ ಎಪ್ಸಿಲೋನ್ ಶೂನ್ಯಕ್ಕೆ ತಕ್ಕಂತೆ ಉಷ್ಣ ವಾಹಕತೆಯು ಶೂನ್ಯಕ್ಕೆ ಒತ್ತುಕೊಡುತ್ತದೆ ಉಷ್ಣ ವಾಹಕತೆಯು ಅನಂತತೆಯನ್ನು ತಗ್ಗಿಸುತ್ತದೆ ತದನಂತರ ಕೆಲವು ಗಣಿತಗಳನ್ನು ಕೆಲಸ ಮಾಡುತ್ತದೆ ಮತ್ತು ಕೆಲವು ಗುಣಲಕ್ಷಣಗಳನ್ನು ಕಂಡುಹಿಡಿಯಿರಿ ಅದನ್ನು ನಿಮ್ಮ ಮಾನದಂಡದ ಮಾನದಂಡಕ್ಕೆ ಬಳಸಬಹುದು ಯಾವಾಗಲೂ ಕಂಪ್ಯೂಟರ್ಗೆ ಹೋಗುವಾಗ ಕಾಗದ ಮತ್ತು ಪೆನ್ಸಿಲ್ನೊಂದಿಗೆ ನಾವು ಕೆಲಸ ಮಾಡಬಹುದೇ ನೀವು ಈ ಪ್ರಶ್ನೆಗಳನ್ನು ಸರಿಯಾಗಿ ಕೇಳಬೇಕು ನಾವು ಪ್ರಮಾಣದ ವಿಶ್ಲೇಷಣೆ ಮಾಡಬಹುದು ನಾವು ಅಂದಾಜು ಪ್ರಮಾಣವನ್ನು ನೋಡಬಹುದೇ ಆದ್ದರಿಂದ ಕೂಲಿಂಗ್ಗಾಗಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ನಿಮ್ಮ ಸಂಗ್ರಹಣೆಯ ಗರಿಷ್ಟ ದಕ್ಷತೆಗೆ ನಾವು ಅಂದಾಜು ಪ್ರಮಾಣವನ್ನು ನೋಡಬಹುದೇ ನಿಜವಾದ ಸಂಗ್ರಹ ಸಾಮರ್ಥ್ಯವು ಗರಿಷ್ಟ ಸಂಗ್ರಹಣೆಯಿಂದ ವಿಭಾಗಿಸಲ್ಪಟ್ಟಿದೆ ನಾವು ಇದನ್ನು ಹೊಸ ಪ್ಯಾರಾಮೀಟರ್ ಹೊಸ ಮಾದರಿ ಅಥವಾ ಏನನ್ನಾದರೂ ನಿಮ್ಮ ಕ್ಷೇತ್ರದಲ್ಲಿ ಏನೇ ಎಂದು ಕರೆಯಬಹುದು ಮತ್ತು ಸಮಸ್ಯೆಯು ಅಸ್ತಿತ್ವದಲ್ಲಿದೆ ಎಂದು ನಿರಾಕರಿಸಬಹುದೇ ಸರಿ ಅದು ತುಂಬಾ ಹೆಚ್ಚು ಕೆಲವು ಹತ್ತು ದಿನಗಳ ಕಾಲ ತೆಗೆದುಕೊಳ್ಳಿ ಅದರ ಮೇಲೆ ಕೆಲಸ ಮಾಡುವುದಿಲ್ಲ ನಂತರ ಹಿಂತಿರುಗಿ ನಿಮಗೆ ಪರಿಹಾರ ಸಿಗಬಹುದು ಇತರ ಕ್ಷೇತ್ರಗಳಲ್ಲಿ ಇದೇ ರೀತಿಯ ಸಮಸ್ಯೆಗಳಿವೆ ಸಾದೃಶ್ಯ ವಿಧಾನ ನಾವು ಸಾದೃಶ್ಯ ವಿಧಾನವನ್ನು ಬಳಸುತ್ತೇವೆ ನಾವು ವಹನದಲ್ಲಿ ಬಳಸಿದ ಎಲೆಕ್ಟ್ರಿಕಲ್ ಪ್ರತಿರೋಧ ಜಾಲ ನಾವು ಸಾದೃಶ್ಯವನ್ನು ನೋಡಬಹುದೇ ಈ ಪ್ರಕೃತಿಯು ಹೇಗೆ ಪರಿಹರಿಸಬಹುದು ಎಂದು ನಾವು ನೋಡಬಹುದೇ ಪ್ರಕೃತಿ ನೋಡಿ ಇದು ಜೈವಿಕ ವಿಜ್ಞಾನಿಗಳು ಬಯೋಮಿಮಿಕ್ರಿ ಜೆನೆಟಿಕ್ ಕ್ರಮಾವಳಿಗಳು ಇರುವೆ ಕಾಲೊನೀ ಆಪ್ಟಿಮೈಜೇಷನ್ ಬೊಂಬಾರ್ಡಿಯರ್ ಜೀರುಂಡೆ ಕ್ರಿಯೆ ಇವೆಲ್ಲವೂ ಪ್ರಕೃತಿಯಿಂದ ಪ್ರೇರೇಪಿಸಲ್ಪಟ್ಟಿದೆ ಇತರ ಕ್ಷೇತ್ರಗಳಲ್ಲಿ ಏನು ಮೊದಲು ಪರಿಹಾರಗಳು ಅಸ್ತಿತ್ವದಲ್ಲಿವೆ ಇರುವೆ ವಸಾಹತು ಆಪ್ಟಿಮೈಸೇಶನ್ ಕಂಪ್ಯೂಟೇಷನಲ್ ಸಮಸ್ಯೆಗಳನ್ನು ಬಗೆಹರಿಸಲು ಇದು ಒಂದು ಸಂಭವನೀಯ ತಂತ್ರವಾಗಿದೆ ಇದು ಇರುವೆಗಳ ವರ್ತನೆಯ ವರ್ತನೆಯಿಂದ ಸ್ಫೂರ್ತಿಯಾಗಿದೆ ಫೇಜಿಂಗ್ ನಡವಳಿಕೆ ಎಂದರೆ ಅವರು ಸಕ್ಕರೆ ಅಥವಾ ಆಹಾರಕ್ಕಾಗಿ ನೋಡಿದಾಗ ಅವರು ಹೇಗೆ ವರ್ತಿಸುತ್ತಾರೆ ಎಂಬುದು ಆದ್ದರಿಂದ ಸರಿಹೊಂದುವ ಸಮಸ್ಯೆಗಳಿಗೆ ಸರಿಯಾಗಿ ಸೂಕ್ತವಾಗಿರುತ್ತದೆ ಇರುವೆಗಳು ಆಹಾರವನ್ನು ಹುಡುಕಿದಾಗ ಅವುಗಳು ಹಿಂದಿನ ಹಾದಿಯಲ್ಲಿ ಇರುವ ಹಿಂದಿನ ಇರುವೆಗಳನ್ನು ಕಂಡುಹಿಡಿಯುತ್ತವೆ ಆದ್ದರಿಂದ ಇರುವೆ ಸಕ್ಕರೆ ತೆಗೆದುಕೊಂಡ ನಂತರ ಅದು ಹೊರಬಿಡುತ್ತದೆ ಇದು ಫೆರೋಮೋನ್ ಎಂದು ಕರೆಯಲ್ಪಡುವ ಫಾರ್ಮಾಲ್ಡಿಹೈಡ್ನಂತೆಯೇ ರಾಸಾಯನಿಕವನ್ನು ಬಿಡುತ್ತದೆ ಆದ್ದರಿಂದ ಅನೇಕ ಹಾದಿಗಳಲ್ಲಿ ಇತರ ಇರುವೆಗಳ ಪಥಗಳು ಅನುಸರಿಸುವ ಮುಂದಿನ ಇರುವೆ ಫೆರೋಮೋನ್ ಸಾಂದ್ರತೆಯು ಅತಿ ಹೆಚ್ಚು ಇರುವ ಮಾರ್ಗಗಳನ್ನು ನೋಡುತ್ತದೆ ಸ್ವಯಂಚಾಲಿತವಾಗಿ ಇದು ಸಾಂದ್ರತೆಯು ಕಡಿಮೆ ಇರುವ ಮಾರ್ಗಗಳನ್ನು ನಿರ್ಲಕ್ಷಿಸುತ್ತದೆ ಆದ್ದರಿಂದ ಇದನ್ನು ಕಡಿಮೆಗೊಳಿಸುವ ಕಾರ್ಯಕ್ಕಾಗಿ ಬಳಸಬಹುದು ಆದ್ದರಿಂದ ಇದು ಕಾರ್ಯಾಚರಣಾ ಸಂಶೋಧನೆಯಲ್ಲಿ ಅವರು ಪ್ರಯಾಣ ಮಾರಾಟಗಾರ ಸಮಸ್ಯೆಯನ್ನು ಪರಿಹರಿಸಲು ಇದನ್ನು ಬಳಸುತ್ತದೆ ಮತ್ತು ಸರಿ ಆಪ್ಟಿಮೈಸೇಶನ್ ಎಂಜಿನಿಯರಿಂಗ್ನಲ್ಲಿ ನಾವು ಇದನ್ನು ಸಾಮಾನ್ಯ ಆಪ್ಟಿಮೈಜೇಷನ್ ಸಮಸ್ಯೆಗಳಲ್ಲೂ ಬಳಸುತ್ತೇವೆ ಆದ್ದರಿಂದ ವಸ್ತುನಿಷ್ಠ ಕ್ರಿಯೆಯ ಅತ್ಯುತ್ತಮ ಮೌಲ್ಯವನ್ನು ಕಂಡುಹಿಡಿಯಲು ಇದನ್ನು ಬಳಸಬಹುದು ಆದ್ದರಿಂದ ನೀವು ಈ ಪ್ರಯೋಗವನ್ನು ಪ್ರಯತ್ನಿಸುತ್ತೀರಿ ಕೆಲವು ಸಕ್ಕರೆ ಇದ್ದರೆ ಇರುವೆಗಳು ಬರುತ್ತಿವೆ ನೀವು ಒಂದು ಅಡಚಣೆಯನ್ನು ಇಡಬೇಕು ಸ್ವಲ್ಪ ಸಮಯದ ನಂತರ ಇರುವೆಗಳು ಕನಿಷ್ಠ ಮಾರ್ಗವನ್ನು ಲೆಕ್ಕಾಚಾರ ಮಾಡುತ್ತದೆ ಚಿಕ್ಕದಾದ ಮಾರ್ಗ ಸ್ವಯಂಚಾಲಿತವಾಗಿ ಆದ್ದರಿಂದ ನೀವು ನೋಡಬಹುದು ನೀವು ಅಡಚಣೆಯನ್ನು ಇಟ್ಟುಕೊಳ್ಳಬಹುದು ಮೊದಲು ಅದು ಗೊಂದಲಕ್ಕೊಳಗಾಗುತ್ತದೆ ಸಿ ಅದನ್ನು ಗೊಂದಲಕ್ಕೊಳಗಾಗುತ್ತದೆ ಆದರೆ ಡಿ ಅದನ್ನು ಮತ್ತೆ ಕಡಿಮೆ ಮಾರ್ಗವನ್ನು ಆಯ್ಕೆಮಾಡುತ್ತದೆ ಆದ್ದರಿಂದ ಈ ಆಧಾರದ ಮೇಲೆ ನೀವು ಅಲ್ಗಾರಿದಮ್ ಅನ್ನು ಅಭಿವೃದ್ಧಿಪಡಿಸಬಹುದು ಆದ್ದರಿಂದ ಆ ಫೆರೋಮೋನ್ ಕೇಂದ್ರೀಕರಣ ಆರಂಭಿಕ ಫೆರೋಮೋನ್ ಕೇಂದ್ರೀಕರಣವನ್ನು ತೆಗೆದುಕೊಳ್ಳುತ್ತದೆ ಸಮಯಕ್ಕೆ ಫೆರೋಮೋನ್ ಸಾಂದ್ರತೆಯು ಈ ವಿಷಯದಲ್ಲಿ ಮೈನಸ್ ಫೆರೋಮೋನ್ ಸಾಂದ್ರತೆಯ ಶಕ್ತಿಯನ್ನು ಹೊಂದಿದೆ ನೀವು ಫೆರೋಮೋನ್ ಕೇಂದ್ರೀಕರಣದಿಂದ ಸಮಯ ಟಿಗೆ ಸಮಾನವಾಗಿ ವಿಭಜಿಸಬೇಕಾಗಿದೆ ಮತ್ತು ನಂತರ ನೀವು ಕ್ರಮಾವಳಿಗಳನ್ನು ಅಭಿವೃದ್ಧಿಪಡಿಸಬಹುದು ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಕೆಲವು ವರ್ಷಗಳ ಹಿಂದೆ ಇದನ್ನು ಮಾಡಿದರು ಮೂಲಭೂತವಾಗಿ ನೀವು ಸ್ಪಷ್ಟವಾಗಿ ಗೋಚರಿಸುವ ಅಡಚಣೆಯ ನಂತರ ನೋಡುತ್ತೀರಿ ಮೊದಲು ಅದನ್ನು ಸರಿಪಡಿಸಲಾಗದಿದ್ದರೆ ಅದು ಸ್ಪಷ್ಟವಾಗುತ್ತದೆ ಜೆನೆಟಿಕ್ ಆಲ್ಗರಿದಮ್ ತಳೀಯ ಅಲ್ಗಾರಿದಮ್ ಮೂಲಭೂತವಾಗಿ ವಿಕಸನ ಪ್ರಕ್ರಿಯೆಯನ್ನು ಅನುಕರಿಸುತ್ತದೆ ವಿಕಸನವನ್ನು ಒಂದು ಸರಳೀಕರಿಸುವ ಪ್ರಕ್ರಿಯೆ ಎಂದು ಪರಿಗಣಿಸಬಹುದು ಅತ್ಯುತ್ತಮ ಪೋಷಕರು ಸಂಗಾತಿಯಾಗುತ್ತಾರೆ ಮತ್ತು ಪಡೆಯಲು ಮತ್ತು ಅತ್ಯುತ್ತಮ ಮಕ್ಕಳನ್ನು ಉತ್ಪಾದಿಸುತ್ತಾರೆ ಅತ್ಯುತ್ತಮ ಮಕ್ಕಳಿಂದ ಪೋಷಕರ ಹೊಸ ಸೆಟ್ಗಳನ್ನು ರಚಿಸಲಾಗಿದೆ ನೀವು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ತೃಪ್ತಿ ವಸ್ತುನಿಷ್ಠ ಕಾರ್ಯವನ್ನು ಯಾವ ಪರಿಹಾರವು ನೀಡುತ್ತದೆ ನಿಮ್ಮ ಉದ್ದೇಶ ಕಾರ್ಯವನ್ನು ಹೆಚ್ಚಿಸುತ್ತದೆ ಗರಿಷ್ಠಗೊಳಿಸುವಿಕೆಯ ಸಮಸ್ಯೆಗೆ ಸಂಬಂಧಿಸಿದಂತೆ ನಿಮ್ಮ ಅಸ್ಥಿರಗಳನ್ನು ಸೊನ್ನೆಗಳನ್ನಾಗಿ ಮತ್ತು ಬಿಡಿಗಳಾಗಿ ಪರಿವರ್ತಿಸಿ ಜೆನೆಟಿಕ್ಸ್ನಂತೆಯೇ ಕ್ರೋಮೋಸೋಮ್ಗಳನ್ನು ಮಿಶ್ರಣ ಮಾಡಿ ಮತ್ತು ಹೊಂದಾಣಿಕೆ ಮಾಡಿ ತದನಂತರ ಹೊಸ ಮಕ್ಕಳನ್ನು ಉತ್ಪಾದಿಸಿ ಆ ಫಿಟ್ನೆಸ್ಗಾಗಿ ಪರಿಶೀಲಿಸಿ ಅದು ವಸ್ತುನಿಷ್ಠ ಕ್ರಿಯೆಯ ಮಿಶ್ರಣ ಮತ್ತು ಹೊಂದಾಣಿಕೆಯಾಗಿದೆ ಯಾದೃಚ್ಛಿಕವಾಗಿ ಕೆಲವು ಬಿಟ್ಗಳನ್ನು ಮಾರ್ಪಡಿಸಿ ಅದು ರೂಪಾಂತರ ಮತ್ತು ನಂತರ ಮುಂದುವರೆಯಿರಿ ಆದ್ದರಿಂದ ನೀವು ಸ್ವಭಾವದಿಂದ ಸ್ಫೂರ್ತಿ ಪಡೆದುಕೊಳ್ಳುತ್ತೀರಿ ಆದ್ದರಿಂದ ಜೆನೆಟಿಕಲ್ ಅಲ್ಗಾರಿದಮ್ ಈಗ ಅತ್ಯುತ್ತಮವಾದ ಆಪ್ಟಿಮೈಸೇಶನ್ಗಾಗಿ ಬಳಸಲಾಗುವ ಅತ್ಯಂತ ಶಕ್ತಿಶಾಲಿ ಸಾಧನವಾಗಿದೆ ಆದ್ದರಿಂದ ನಮ್ಮ ಸಂಶೋಧನೆಯ ಕೆಲವು ಉದಾಹರಣೆಗೆ ಶಾಖವನ್ನು ಉತ್ಪಾದಿಸುವ 15 ಚಿಪ್ಸ್ ಇವೆ ಒಟ್ಟು 15 ವ್ಯಾಟ್ಗಳು ಇದ್ದರೆ ಈ ಚಿಪ್ಗಳಲ್ಲಿ ಈ 15 ವ್ಯಾಟ್ಗಳನ್ನು ನಾನು ಹೇಗೆ ವಿತರಿಸುತ್ತೇನೆ ಅಂತಹ ಗರಿಷ್ಠ ಉಷ್ಣತೆಯು ಕಡಿಮೆಯಾಗುತ್ತದೆ ಇದನ್ನು ಮಿನಿಮ್ಯಾಕ್ಸ್ ಸಮಸ್ಯೆ ಎಂದು ಕರೆಯಲಾಗುತ್ತದೆ ಆದ್ದರಿಂದ ವಿದ್ಯುನ್ಮಾನ ಕೂಲಿಂಗ್ನಲ್ಲಿ ಇದು ಮೂಲಭೂತ ಸಮಸ್ಯೆಯಾಗಿದೆ ಆದ್ದರಿಂದ ಬೇಸ್ ಲೈನ್ ಆಗಿರಬಹುದು ನೀವು ಎಲ್ಲಾ ವ್ಯಾಟ್ ಅನ್ನು 15 ಕ್ಕೆ ಇರಿಸಿ ಗರಿಷ್ಠ ತಾಪಮಾನ ಏನೆಂದು ಕಂಡುಹಿಡಿಯಿರಿ ನಂತರ ನಿಮ್ಮ ಆನುವಂಶಿಕ ಕ್ರಮಾವಳಿಯನ್ನು ನೀವು ಏನು ಮಾಡುತ್ತೀರಿ ಯಾವುದನ್ನು ಉತ್ತಮಗೊಳಿಸುವಿಕೆ ಬಳಸುತ್ತಿದ್ದಾರೆ ಮತ್ತು ಯಾವುದು ಅತ್ಯುತ್ತಮವಾಗಿದೆ ಎಂದು ಕಂಡುಹಿಡಿಯಿರಿ ಮತ್ತು ಈ ವಿಷಯಕ್ಕೆ ಹೋಲಿಸಿದರೆ ಎಲ್ಲವನ್ನೂ ಒಂದೇ ಸಮನಾಗಿ ವ್ಯಾಟ್ ಮಾಡಿ ತಾಪಮಾನವು ಎಷ್ಟು ಕಡಿಮೆಯಾಗಿದೆ ಆದ್ದರಿಂದ ವಿಧಾನವು ಪರಿಹರಿಸಲು ಸಿಎಫ್ಡಿ ಬಳಸಿ ಮತ್ತು ನಂತರ q1 ಗೆ q1 ವಿಭಿನ್ನ ಸಂಯೋಜನೆಯನ್ನು ನೀಡಿ ನರಮಂಡಲವನ್ನು ಸೃಷ್ಟಿಸುತ್ತದೆ ಏಕೆಂದರೆ ಸಿಎಫ್ಡಿ ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಇದು ಗಣನಾತ್ಮಕವಾಗಿ ಹೆಚ್ಚು ಒಳಗೊಳ್ಳುತ್ತದೆ ಹೆಚ್ಚು ತೊಡಗಿಸಿಕೊಂಡಿದೆ ಆದ್ದರಿಂದ ಒಂದು ನರವ್ಯೂಹದ ನೆಟ್ವರ್ಕ್ ಅನ್ನು ಉತ್ಪಾದಿಸಿ ಅದನ್ನು ಬಾಡಿಗೆ ಮಾದರಿಯನ್ನು ಅಥವಾ ವೇಗದ ಮುಂದೂಡಿಕೆ ಮಾದರಿ ಎಂದು ಕರೆಯಲಾಗುತ್ತದೆ ನಂತರ ಆಪ್ಟಿಮೈಜೇಷನ್ ಆನುವಂಶಿಕ ಅಲ್ಗಾರಿದಮ್ ಪರಿಹಾರಗಳನ್ನು ಬಯಸಿದಾಗ ಯಾವ ಪರಿಹಾರವು ಬೇಕು ನಾನು q15 ಗೆ q1 ಅನ್ನು ನೀಡಿದರೆ t1 ಗೆ t15 ಏನು ನರಮಂಡಲವು ನೀಡುತ್ತದೆ ಎಂದು ನಿಮ್ಮ ಆಪ್ಟಿಮೈಜೇಷನ್ ಎಂಜಿನ್ ಅಥವಾ ಜೆನೆಟಿಕ್ ಅಲ್ಗಾರಿದಮ್ ಅನ್ನು ಚಾಲನೆ ಮಾಡಲು ಈ ನರಜಾಲವನ್ನು ಬಳಸಿ Q1 q2 q3 q15 ಗೆ ವಿವಿಧ ಸಂಯೋಜನೆಗಳನ್ನು ಪ್ರಯತ್ನಿಸಿ q1 q2 q15 ನ ಯಾವ ಸಂಯೋಜನೆಯು t1 ರಿಂದ t15 ಗೆ ಕನಿಷ್ಠವನ್ನು ನೀಡುತ್ತದೆ ಸಿಗ್ಮಾ q ಗೆ q1 ಪ್ಲಸ್ q2 15 ವ್ಯಾಟ್ಗಳು 10 ವ್ಯಾಟ್ಗಳು 20 ವ್ಯಾಟ್ಗಳು ನಿಮ್ಮಿಂದ ನೀಡಲ್ಪಟ್ಟ ಸ್ಥಿತಿಗೆ ಒಳಪಟ್ಟಿರುತ್ತದೆ ಇದು ಶ್ರೇಷ್ಠ ಆಪ್ಟಿಮೈಸೇಶನ್ ಸಮಸ್ಯೆಯಾಗಿದೆ ಆನುವಂಶಿಕ ಅಲ್ಗಾರಿದಮ್ ಅನ್ನು ಬಳಸಿ ಆದ್ದರಿಂದ ನೀವು ಅದನ್ನು ನೋಡಬಹುದು ಆದ್ದರಿಂದ ನೀವು ಅಂತಿಮವಾಗಿ ಅತ್ಯುತ್ತಮವಾದದನ್ನು ನೋಡಬಹುದು ಆದ್ದರಿಂದ ನೀವು ANN ಕೃತಕ ನರಮಂಡಲದಿಂದ ಪರಿಹಾರವನ್ನು ಉತ್ಪಾದಿಸಬಹುದು ನೀವು CFD ಯಿಂದ ರಚಿಸಬಹುದು ಮತ್ತು ನೀವು ಅಂತಿಮವಾಗಿ ದೃಢೀಕರಿಸಬಹುದು ನಾವು ಪ್ರಯೋಗಗಳೊಂದಿಗೆ ದೃಢೀಕರಿಸಬಹುದು ನಾವು 7 ಡಿಗ್ರಿ ದೋಷದಲ್ಲಿ ಸಿಗುತ್ತದೆ ನೀವು 7 ಡಿಗ್ರಿ ದೋಷದಲ್ಲಿ ಸಿಗುತ್ತದೆ Q q ಎಂಬುದು ಎಲ್ಲದರ ಮೇಲೆ ಒಂದೇ ಆಗಿಲ್ಲ ಎಂದು ನೀವು ನೋಡಬಹುದು ಹೀಗಾಗಿ ಕೆಲವು ಹೀಟರ್ಗೆ ಇದು 0 5 ವ್ಯಾಟ್ಗಳು ಕೆಲವು ಹೀಟರ್ ಇದು 1 091 ಕೆಲವು ಹೀಟರ್ ಇದು 2 ವ್ಯಾಟ್ ಮತ್ತು ಅದಕ್ಕಿಂತಲೂ ಹೆಚ್ಚು ಆದ್ದರಿಂದ ಆ ವಿತರಣೆಯು ನಿಮಗೆ ಕೊಡುತ್ತದೆ ಅದು ನಿಮಗೆ ನೀಡುತ್ತದೆ ಅದು ನಿಮಗೆ ಕಡಿಮೆ ನೀಡುತ್ತದೆ ಆದ್ದರಿಂದ ಎಲ್ಲ ಹದಿನೈದುರಲ್ಲಿ ಒಂದನ್ನು ಹಾಕಿದರೆ ಅದು ಯಾರೂ ಹೇಳುವುದಿಲ್ಲ ಇಲ್ಲ ಇಲ್ಲ ನಾನು ಈ ವಿಷಯದ ಮೂಲಕ ತಿಳಿಯುತ್ತೇನೆ ಧರ್ಷಣದಿಂದ ನಾನು ತಿಳಿಯುತ್ತೇನೆ ಎಲ್ಲವನ್ನೂ ನಾನು ತಿಳಿಯುತ್ತೇನೆ ಅದು ಸಾಧ್ಯವಿಲ್ಲ ನೀವು ಇದನ್ನು ಅನುಸರಿಸಬೇಕು ಇದನ್ನು ಸಾಧಿಸಲು ನೀವು ಈ ಅತ್ಯುತ್ತಮಗೊಳಿಸುವ ಪ್ರಕ್ರಿಯೆಯ ಮೂಲಕ ಹೋಗಬೇಕಾಗುತ್ತದೆ ಅಂತಿಮವಾಗಿ ನಾವು ಗರಿಷ್ಟ ಸಂರಚನೆಯನ್ನು ಪಡೆದುಕೊಂಡ ನಂತರ ನೀವು ನಮ್ಮ ಪ್ರಯೋಗಾಲಯದಲ್ಲಿ ಈ ಗಾಳಿ ಸುರಂಗವನ್ನು ನೋಡಿದ್ದೇವೆ ಆದ್ದರಿಂದ ನಾವು ಇದನ್ನು ಎಲ್ಲವನ್ನೂ ಮಾಡಿದ್ದೇವೆ 15 ಡಿಸಿ ಪವರ್ ಸರಬರಾಜುಗಳು ನಾವು q15 ಗೆ q1 ಅನ್ನು ಶಕ್ತಿಯುತಗೊಳಿಸುತ್ತೇವೆ ಪ್ರಾಯೋಗಿಕವಾಗಿ ಏನು ನೀಡಿದೆ ಯಾವುದು ಗರಿಷ್ಠ ಅಥವಾ ಆಪ್ಟಿಮೈಜೇಷನ್ ಪ್ರೋಗ್ರಾಂ ಮೂಲಕ ಮತ್ತು ನಾವು ಅಂತಿಮವಾಗಿ ಪ್ರಯೋಗವು 10 ಪ್ರತಿಶತ ದೋಷಕ್ಕಿಂತ ಕಡಿಮೆಯಿತ್ತು ಎಂದು ತೋರಿಸಿದೆವು ಆದ್ದರಿಂದ ಅತ್ಯುತ್ತಮವಾದವು ಪ್ರಾಯೋಗಿಕವಾಗಿ ದೃಢೀಕರಿಸಲ್ಪಟ್ಟಿದೆ ಅಥವಾ ಮೌಲ್ಯೀಕರಿಸಿದೆ ಪಟ್ಟಿಯನ್ನು ಪರಿಶೀಲಿಸಿ ನಾವು ಇದೇ ರೀತಿಯ ಸಮಸ್ಯೆಯನ್ನು ಪರಿಹರಿಸಬಹುದೇ ಒಂದು ಸಂಶೋಧನಾ ಸಮಸ್ಯೆಯ ಪರಿಶೀಲನಾಪಟ್ಟಿ ಸರಿ ಅಥವಾ ಸೃಜನಶೀಲ ವಿನ್ಯಾಸ ಸಮಸ್ಯೆ ನೈಸರ್ಗಿಕ ನಿಯಮವನ್ನು ನಿರಾಕರಿಸು ನೀವು ಜಿ ಅನ್ನು ನಿರ್ಲಕ್ಷಿಸಿ ಮತ್ತು ಮುಂದುವರೆಯಲು ಏನಾಗುತ್ತದೆ ಎಂದು ನೋಡಬಹುದೇ ಫ್ಯಾಂಟಸಿ ಪ್ರಯತ್ನಿಸಿ ಮೆದುಳಿನ ಬಿರುಗಾಳಿಯನ್ನು ಬಳಸಿ ಕಾಫಿ ಟೇಬಲ್ನಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಚರ್ಚಿಸಿ ಅಗತ್ಯ ಉಪ ಸಮಸ್ಯೆಗಳಿಗೆ ಸಮಸ್ಯೆಯನ್ನು ಒಡೆಯಲು ಮತ್ತು ಉಪ ಸಮಸ್ಯೆಗಳನ್ನು ಮಾತ್ರ ಆಕ್ರಮಣ ಮಾಡುವುದನ್ನು ಪ್ರಾರಂಭಿಸಿ ಅಥವಾ ಕೇವಲ ಒಂದು ವಾರದ ಅಥವಾ ಹತ್ತು ದಿನಗಳವರೆಗೆ ಬಿಟ್ಟುಕೊಡಲು ಪ್ರಾರಂಭಿಸಿ ನಂತರ ಸರಿ ಹಿಂತಿರುಗಿ ಪ್ರಮುಖ ರಸ್ತೆ ನಿರ್ಬಂಧಗಳು ಯಾವುವು ಮೂಲಭೂತವಾಗಿ ಸ್ಥಿರತೆ ಅಥವಾ ಮಾನಸಿಕ ನಿರ್ಬಂಧ ನಾನು ಅದನ್ನು ಪರಿಹರಿಸಲಾಗುವುದಿಲ್ಲ ಅದು ತುಂಬಾ ಕಷ್ಟ ನೀವು ಆ ಮಾನಸಿಕ ಬ್ಲಾಕ್ ಅನ್ನು ತೊಡೆದುಹಾಕಬೇಕು ಸಾದೃಶ್ಯವು ಒಂದು ಉತ್ತಮ ನೆರವು ಆದ್ದರಿಂದ ಉದಾಹರಣೆಗೆ ಇರುವೆ ವಸಾಹತು ಮತ್ತು ಜೆನೆಟಿಕ್ ಅಲ್ಗಾರಿದಮ್ ಸಾದೃಶ್ಯದ ಕಿಂಗ್ ಫಿಶರ್ ಪ್ರಕೃತಿಗೆ ಸಾದೃಶ್ಯ ವಿದ್ಯುತ್ ಸಾದೃಶ್ಯ ನಿರೋಧಕ ಜಾಲ ಆದ್ದರಿಂದ ನಿಮ್ಮ ಕಿವಿಗಳು ಮತ್ತು ಕಣ್ಣುಗಳು ತೆರೆದಿರುತ್ತವೆ ನೀವು ಬಹಳಷ್ಟು ನಿಯತಕಾಲಿಕಗಳನ್ನು ನೋಡಿದರೆ ವಿದ್ಯುತ್ ಜನರು ಏನು ಮಾಡುತ್ತಿದ್ದಾರೆ ANN ಮತ್ತು ಈ ಎಲ್ಲ ಕಂಪ್ಯೂಟರ್ ವಿಜ್ಞಾನ ಜನರು ಮಾಡುತ್ತಿದ್ದಾರೆ ಆದ್ದರಿಂದ ನೀವು ಕೆಲವು ಕಂಪ್ಯೂಟರ್ ವಿಜ್ಞಾನ ಜರ್ನಲ್ ಅನ್ನು ನೋಡಬೇಕು ಕೃತಕ ಬುದ್ಧಿಮತ್ತೆ ಅಲ್ಲಿಂದ ಕೆಲವು ಆಲೋಚನೆಗಳನ್ನು ನೀವು ತ್ವರಿತವಾಗಿ ವರ್ಗಾವಣೆ ಮತ್ತು ನಿಮ್ಮ ಮೊದಲ ಕಾಗದದ ಬಿಸಿ ಮಾಡಲು ನಿಮ್ಮ ಕಾಗದದ ಹೆಚ್ಚು ಉಲ್ಲೇಖಿಸಲಾಗಿದೆ ಆಗುತ್ತದೆ ಆದ್ದರಿಂದ ಇತರ ಜನರು ಏನು ಮಾಡುತ್ತಿದ್ದಾರೆಂಬುದನ್ನು ನೀವು ತಿಳಿದುಕೊಳ್ಳಬೇಕು ಕೇವಲ ನೋಡಿದ ಬದಲು ಯಾವ ಶಾಖ ವರ್ಗಾವಣೆ ಜನರು ಮಾಡುತ್ತಿದ್ದಾರೆ ಎಂದು ನೀವು ಯಾವಾಗಲೂ ನೋಡುತ್ತಿದ್ದೀರಿ ಯಾವ ಸೌರ ಜನರು ಮಾಡುತ್ತಿದ್ದಾರೆ ಬದಲಾಗಿ ನೀವು ನೋಡಬೇಕು ಇತರ ಕ್ಷೇತ್ರಗಳಿಂದ ಕೆಲವು ಉತ್ತಮ ಆಲೋಚನೆಗಳನ್ನು ಪಡೆದುಕೊಳ್ಳಿ ಮತ್ತು ಅದನ್ನು ನಮ್ಮ ಕ್ಷೇತ್ರಕ್ಕೆ ಸರಿಯಾಗಿ ಅನ್ವಯಿಸಿ ವಿನ್ಯಾಸ ಸಂಶೋಧನಾ ಪ್ರಕ್ರಿಯೆಯ ಸೃಜನಶೀಲ ಹಂತ ಈ ಸಮಸ್ಯೆಯನ್ನು ಪರಿಹರಿಸಲು ಕಲ್ಪನೆಗಳು ಮತ್ತು ಪರಿಕಲ್ಪನೆಗಳನ್ನು ನಾವು ರಚಿಸುವ ಕೀಲಿಯು ವಿನ್ಯಾಸ ಅಥವಾ ಸಂಶೋಧನಾ ಪ್ರಕ್ರಿಯೆಯ ಸೃಜನಾತ್ಮಕ ಹಂತವಾಗಿದೆ ಸಮಸ್ಯೆಯನ್ನು ಪರಿಹರಿಸಲು ನೀವು ಪರಿಕಲ್ಪನೆಯನ್ನು ಅಥವಾ ಕಲ್ಪನೆಯನ್ನು ರಚಿಸಿದ ನಂತರ ಮುಂದಿನ ಹಂತವು ನೀವು ಪ್ರೋಗ್ರಾಂ ಬರೆಯುವುದು ಅಥವಾ ಪ್ರಾಯೋಗಿಕ ಸೆಟಪ್ ಮತ್ತು ಇವುಗಳೆಲ್ಲವನ್ನೂ ಅಭಿವೃದ್ಧಿಪಡಿಸುತ್ತದೆ ಆದ್ದರಿಂದ ಸೃಜನಶೀಲತೆ ಒಳಗೊಂಡಿರುವ ಕಲ್ಪನೆಗಳು ಮತ್ತು ಪರಿಕಲ್ಪನೆಗಳ ಪೀಳಿಗೆಯಿದೆ ಅದರ ನಂತರ ಅದು ಉತ್ಪತ್ತಿಯಾದ ನಂತರ ಮತ್ತು ಅದರೆಲ್ಲವೂ ನಿಮ್ಮ ಪ್ರಾಯೋಗಿಕ ಸೆಟಪ್ ಅನ್ನು ನಿರ್ಮಿಸುತ್ತದೆ ನಂತರ ನೀವು ವಿವರಗಳೊಂದಿಗೆ ಕೆಳಗೆ ಸಿಕ್ಕಿಕೊಳ್ಳುತ್ತೀರಿ ನಂತರ ನೀವು ಮೆಕ್ಯಾನಿಕ್ಗಾಗಿ ನೋಡಿದರೆ ನೀವು ತಂತ್ರಜ್ಞನನ್ನು ಹುಡುಕುತ್ತಿದ್ದೀರಿ ನೀವು ಆ ವಸ್ತುಗಳನ್ನು ಹುಡುಕುತ್ತಿದ್ದೀರಿ ನೀವು ಡಾರ್ಕ್ ಕೋಣೆಗಾಗಿ ನೋಡುತ್ತೀರಿ ಮತ್ತು ನಂತರ ನೀವು ಗಾಳಿ ಮಾಡುತ್ತಾರೆ ಈ ವಿಷಯ ರಾತ್ರಿ ನಾನು ಉಷ್ಣಾಂಶವನ್ನು ಬದಲಾಯಿಸಲು ಬಯಸುವುದಿಲ್ಲ ಆದರೆ ಗುಣಮಟ್ಟ ನೀವು ಪಡೆಯುವ ಯಾವುದೇ ನೀವು ಉಪಯುಕ್ತತೆಗಳನ್ನು ಪಡೆದುಕೊಳ್ಳುತ್ತೀರಿ ಅಥವಾ ಇಲ್ಲದಿದ್ದರೆ ಸೃಜನಶೀಲತೆ ಅಥವಾ ನವೀನತೆ ಇಲ್ಲವೇ ನಿಮ್ಮ ಆಲೋಚನೆಗಳ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ನಿಮ್ಮ ಪ್ರಕಾರ ಇದು ಧರ್ಮ ಅದು ಫಲಿತಾಂಶವನ್ನು ನೀಡುತ್ತದೆ ಆದರೆ ಅದು ಉಪಯುಕ್ತವಾಗಿದೆಯೇ ಅಥವಾ ಇಲ್ಲವೋ ಎಂಬುದು ಗುಣಮಟ್ಟದ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ಸೆಟಪ್ನ ಹಿಂದಿನ ಕಲ್ಪನೆಗಳು ಯಾವುವು ನಾನು ಏನು ಹೇಳುತ್ತಿದ್ದೇನೆ ಅದು ಸ್ವತಃ ಮೌಲ್ಯದ್ದಾಗಿರಲಿ ಅಥವಾ ಇಲ್ಲವೋ ಆ ಕಲ್ಪನೆಯ ರಚನೆಯು ಸರಿಯಾಗಿದೆ ಆದ್ದರಿಂದ ವಿಚಾರಗಳ ಗುಣಮಟ್ಟ ತುಂಬಾ ಮುಖ್ಯವಾಗಿದೆ ಅದಕ್ಕಾಗಿಯೇ ನಾವು ಹೆಚ್ಚು ಸೃಜನಶೀಲರಾಗಿರಬೇಕು ಆದ್ದರಿಂದ ಸೃಜನಶೀಲತೆ ಅಂತಿಮವಾಗಿ ಸೃಜನಶೀಲತೆ ಏನು ಎಲ್ಲಾ ಅಂಶಗಳನ್ನು ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿದೆ ಇದು ಈ ಎಲ್ಲಾ ಸಂಗತಿಗಳ ಸಂಯೋಜನೆ ಮತ್ತು ಏನಾದರೂ ಹೊರಬರುತ್ತದೆ ಅವರು ಹೇಳುವಂತೆಯೇ ಒಬ್ಬ ಒಳ್ಳೆಯ ಶಿಕ್ಷಕ ಯಾರೊಬ್ಬರು ಒಬ್ಬ ಶಿಕ್ಷಕನು ಈಗಾಗಲೇ ವಿದ್ಯಾರ್ಥಿಗಳು ಮನಸ್ಸಿನಲ್ಲಿರುವುದನ್ನು ಗುರುತಿಸುತ್ತಾನೆ ಮತ್ತು ಹೊರಬರಲು ಅನುಮತಿಸುತ್ತಾನೆ ನಾವು ಇದನ್ನು ಹೊಸ ವಿಷಯಗಳನ್ನು ಅಳವಡಿಸುವುದಿಲ್ಲ ಸರಿ ಹೊರಬರಲು ಯಾವುದಾದರೂ ಸಹಾಯ ಮಾತ್ರ ನಾವು ಮಾಡಬಹುದು ಸೃಜನಾತ್ಮಕ ಪ್ರಕ್ರಿಯೆ ನೀವು ಮನಸ್ಸನ್ನು ಮಾಹಿತಿಯನ್ನು ಹೊಂದಿದೆ ನೀವು ವಿವಿಧ ಸಂಯೋಜನೆಗಳನ್ನು ಪ್ರಯತ್ನಿಸುತ್ತೀರಿ ತದನಂತರ ಪರಿಹಾರವನ್ನು ಎಸೆದು ತದನಂತರ ನೀವು ಹೇಳುತ್ತೀರಿ ಇದು ನನ್ನ ಪ್ರಾಯೋಗಿಕ ವಿನ್ಯಾಸವಾಗಿರುತ್ತದೆ ಇದು ಆಡಳಿತ ಸಮೀಕರಣವಾಗಿರುತ್ತದೆ ನಾನು ಪರಿಹರಿಸುವ ಸಮಸ್ಯೆ ಇದು ಆದ್ದರಿಂದ ಸೃಜನಶೀಲತೆ ಜಾಗೃತ ನಡುವಿನ ಸಂವಹನವನ್ನು ಅವಲಂಬಿಸಿದೆ ಮತ್ತೆ ಮುದ್ರಣದೋಷ ಇದೆ ಅದು ಪ್ರಜ್ಞೆ ಇಲ್ಲ ಉಪಪ್ರಜ್ಞೆ ಸ್ಥಿರ ಸಂಭಾಷಣೆ ಇದೆ ನೀವು ನಿದ್ರಿಸುವಾಗ ಈ ಸಂಭಾಷಣೆ ನಡೆಯಬಹುದು ಕನಸಿನಲ್ಲಿ ಕೂಡ ಇದು ಬರಬಹುದು ಕನಸಿನಲ್ಲಿ ಕೆಲವೊಮ್ಮೆ ಅದು ಬರಬಹುದು ಕೆಲವೊಮ್ಮೆ ಸಹ ಕಂಪ್ಯೂಟರ್ ಕನಸು 640 ಗೆ ಹೋಗುತ್ತದೆ ನಾನು ಅದನ್ನು 2 ರಿಂದ ಭಾಗಿಸಲಿಲ್ಲ ಬೆಳಿಗ್ಗೆ ನಾವು ಅಲ್ಲಿರುವಾಗ ಒಂಬತ್ತು 39ಒ39 ಗಡಿಯಾರದಲ್ಲಿ ಮಾತ್ರ ಕಂಪ್ಯೂಟರ್ ಸೆಂಟರ್ ತೆರೆಯುತ್ತದೆ ಎಂಟು 39ಒ39 ಗಡಿಯಾರ ಎಂಟು ಮೂವತ್ತು ನೀವು ಹೋಗುತ್ತದೆ ನೀವು ಬದಲಾಗುತ್ತೀರಿ ಆದರೆ ನೀವು ಅದನ್ನು 2 ಕೆಲಸ ಮಾಡಬಾರದು ಅದು ವಿಭಿನ್ನ ವಿಷಯವಾಗಿದೆ ಆದರೆ ನಾನು ಪರಿಹಾರ ಮಾಡಿದ ಸಮಸ್ಯೆಯನ್ನು ನೀವು ತಿಳಿದಿರುತ್ತೀರಿ ಲೈನ್ 620 ಸಮಸ್ಯೆ ಮತ್ತೊಮ್ಮೆ ನಿದ್ರೆ ಸಾಲು 1424 ಎಂದು ವರ್ಗಮೂಲವು ಸರಿ ಇಲ್ಲ ಮತ್ತು ನಂತರ ನೀವು ಏನು ಕೆಲಸ ಮಾಡುತ್ತಿಲ್ಲ ಬರೆಯಲು ಹೇಳಿಕೆ ಆದ್ದರಿಂದ ನೀವು ಪ್ರತಿ ಎರಡು ಸಾಲುಗಳನ್ನು ಇರಿಸಿಕೊಳ್ಳಿ ನೀವು ಬರೆಯುವ ಹೇಳಿಕೆ ಸರಿಯೇ ನೀವು ಈ ಪ್ರಯಾಣದ ಮೂಲಕ ಸರಿಯಾಗಿ ಹೋಗಬೇಕು ಮೂರು ಡಿ ವಿಝಿಸಿಝಾನ್ ತುಂಬಾ ಮುಖ್ಯವಾಗಿದೆ ಇತರರಿಗೆ ಮಾತನಾಡುವುದು ನಿಮ್ಮ ವಿದ್ಯಾರ್ಥಿವೇತನವನ್ನು ಅಭಿವೃದ್ಧಿಪಡಿಸುವುದು ಮತ್ತು ನಂತರ ದೊಡ್ಡ ಗ್ರಂಥಗಳ ಗ್ರಂಥಾಲಯ ನೀವು ಜೀವನಚರಿತ್ರೆಗಳನ್ನು ನೋಡಬೇಕು ನೀವು ಪ್ರೇರಿತರಾಗಿರಬೇಕು ನೀವು ಕಲ್ಪನೆಗಳ ದೊಡ್ಡ ಗ್ರಂಥಾಲಯವನ್ನು ಹೊಂದಿರಬೇಕು ಅಲ್ಲಿ ನೀವು ಅನೇಕ ವಿಚಾರಗಳನ್ನು ಸೃಷ್ಟಿಸಲು ಮತ್ತು ಅವುಗಳನ್ನು ಸರಿ ಮಾಡಲು ಪ್ರಯತ್ನಿಸಬಹುದು ಸೃಜನಶೀಲತೆಯನ್ನು ಹೇಗೆ ಸುಧಾರಿಸುವುದು ಆಟಗಳನ್ನು ಅಥವಾ ಒಗಟುಗಳನ್ನು ಪ್ಲೇ ಮಾಡಲು ಪ್ರಾರಂಭಿಸಿ ನಿಮ್ಮ ಕಲ್ಪನೆಗಳನ್ನು ಬಿಡುಗಡೆ ಮಾಡುವ ಕೆಲವು ಹವ್ಯಾಸಗಳನ್ನು ಹೊಂದಿವೆ ಕೆಲವು ಕವಿತೆಗಳನ್ನು ಬರೆಯಿರಿ ಅಥವಾ ದೈನಂದಿನ ನಿಯತಕಾಲಿಕವನ್ನು ಕಾಪಾಡಿಕೊಳ್ಳಿ ನೀವು ದಿನನಿತ್ಯ ಮಾಡಿದ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸಿ ಸಣ್ಣ ಕಥೆಗಳನ್ನು ಓದಿ ಕವಿತೆ ಮತ್ತು ಜೀವನ ಚರಿತ್ರೆಯನ್ನು ಓದಿ ಅದು ನಿಮ್ಮ ಕಲ್ಪನೆಯನ್ನು ಪ್ರಚೋದಿಸುತ್ತದೆ ಬರೆಯಿರಿ ಜರ್ನಲ್ ಕಾಗದವನ್ನು ಬರೆಯಬೇಡಿ ನಿಮ್ಮ ಅನುಭವಗಳ ಬಗ್ಗೆ ಬರೆಯಿರಿ ಅಥವಾ ನೀವು ಇತರರಿಗೆ ತೋರಿಸಬೇಡ ಏನಾದರೂ ನಿಮ್ಮ ನಿಕಟ ಸ್ನೇಹಿತರಿಗೆ ಮಾತ್ರ ತೋರಿಸಿ ನೀವು ಕೆಲವು ದಿನಕ್ಕೆ ಮೂರು ದಿನಗಳ ಪ್ರವಾಸವನ್ನು ಮಾಡುತ್ತಿದ್ದೀರಿ ಅದನ್ನು ಪದದ ಮೇಲೆ ಬರೆಯಿರಿ ಮತ್ತು ಬೇರೊಬ್ಬರೊಂದಿಗೆ ಇದನ್ನು ಹಂಚಿಕೊಳ್ಳುತ್ತೀರಿ ತದನಂತರ ಪ್ರಕ್ರಿಯೆಯನ್ನು ಅನುಭವಿಸುತ್ತಿದೆ ಹಾಗಾಗಿ ನಾನು ಅದನ್ನು ಬಿಟ್ಟುಬಿಡುತ್ತೇನೆ ನಿನಗೆ ಇದು ಬೇಕಾ ನಾವು ಅದನ್ನು ಬಿಟ್ಟುಬಿಡುತ್ತೇವೆ ಸರಿ ಅಂತಿಮವಾಗಿ ಸಂಶೋಧನೆಯು ಗಂಭೀರವಾದ ಚಟುವಟಿಕೆಯಾಗಿದೆ ಹೆಚ್ಚಿನ ಗೌರವದಿಂದ ಚಿಕಿತ್ಸೆ ನೀಡಬೇಕು ಇದು ದೀರ್ಘಾವಧಿಯ ಚಟುವಟಿಕೆಯಾಗಿದೆ ಇದು ಸೃಜನಾತ್ಮಕ ಅನ್ವೇಷಣೆಯಾಗಿದೆ ಆದ್ದರಿಂದ ಇದು ಪ್ರಾಯಶ್ಚಿತ್ತ ಅಥವಾ ತಪಸ್ಸು ಸರಿ ನೀವು ಅದನ್ನು ಮಾಡಬೇಕಾಗಿದೆ ಇದಕ್ಕೆ ತೀವ್ರವಾದ ಗಮನ ಶಕ್ತಿ ವಿಶ್ರಾಂತಿ ಸಾಧ್ಯವಿಲ್ಲ ಎಂದು ಅರ್ಥವಲ್ಲ ನೀವು ವಿಶ್ರಾಂತಿ ಮಾಡಬಹುದು ಆದರೆ ಸಾಮಾನ್ಯವಾಗಿ ಒಂದು ದಿಕ್ಸೂಚಿ ಯಾವಾಗಲೂ ನಿಜವಾದ ಉತ್ತರ ಕಡೆಗೆ ಸೂಚಿಸುತ್ತದೆ ಯಾವುದೇ ಚಟುವಟಿಕೆಯಿಲ್ಲದೆ ಸ್ವಯಂಚಾಲಿತವಾಗಿ ಮನಸ್ಸು ಸಂಶೋಧನೆ ಕಡೆಗೆ ಬರಬೇಕು ನೀವು ಕೆಲವು ಸಮಯವನ್ನು ಅನುಮತಿಸಬೇಕಾದರೆ ನೀವು ಕ್ರೀಡೆಯನ್ನು ಮಾಡಲು ಬಯಸುತ್ತೀರಿ ನೀವು ಜಾಗ್ ಮಾಡಲು ಬಯಸುತ್ತೀರಿ ನೀವು ನಡೆದುಕೊಳ್ಳಲು ಬಯಸುತ್ತೀರಾ ನೀವು ಟೆನ್ನಿಸ್ ಆಡಲು ಬಯಸುತ್ತೀರಾ ನೀವು ಚಲನಚಿತ್ರವನ್ನು ವೀಕ್ಷಿಸಲು ಬಯಸುವಿರಾ ಅದು ಉತ್ತಮವಾಗಿದೆ ಆದರೆ ದಿಕ್ಸೂಚಿ ಅತಿಸೂಕ್ಷ್ಮವಾಗಿ ಉಳಿದಿದೆ ಅದು ನಿಜಕ್ಕೆ ಬರುತ್ತದೆ ಉತ್ತರ ಮನಸ್ಸು ಮಾಡಬೇಕು ಐದು ವರ್ಷಗಳಲ್ಲಿ ನಾನು ಮಾಡಲು ಬಯಸುತ್ತೇನೆ ಅದು ಹತ್ತು ವರ್ಷಗಳು ಸರಿ ಎಂದು ನಾನು ಬಯಸುತ್ತೇನೆ ಸಂಶೋಧನೆಯ ಯಶಸ್ಸು ಬಹಳ ಕಷ್ಟ ಇತರ ಜನರು ನಿಮ್ಮ ಯಶಸ್ವಿ ಅಥವಾ ಇಲ್ಲವೇ ಎಂದು ತಿಳಿಸಬೇಕು ನಾವು ಮಾತನಾಡಲು ಇಟ್ಟುಕೊಳ್ಳಬಾರದು ಸಮಯವು ನೀವು ಯಶಸ್ವಿಯಾಗಿದೆಯೆ ಅಥವಾ ಇಲ್ಲವೇ ಎಂದು ನಿರ್ಧರಿಸುತ್ತದೆ ನಾವು ವಿಲಕ್ಷಣವಾಗಿ ಮಾತನಾಡಬೇಕಾಗಿದೆ ನಾವು ಏನು ಮಾಡುತ್ತಿದ್ದೇವೆ ಎಂಬುದನ್ನು ನಾವು ಆನಂದಿಸಬೇಕು ಅದು ಬಹಳ ಮುಖ್ಯ ಆದ್ದರಿಂದ ಯಾವುದೇ ಸಂಶೋಧನೆಯ ಅಂತಿಮ ಗುರಿ ಆ ಅಮರ ಸ್ಥಿತಿಯನ್ನು ಪಡೆಯುವುದು ಪ್ರತಿಯೊಬ್ಬರೂ ತಿಳಿಯಲು ಬಯಸುತ್ತಾರೆ ನಾನು ಮತ್ತೊಂದು ಪ್ರಾಂಟ್ಲ್ ಆಗುತ್ತಾನಾ ಇದು ಬಹಳ ಅನುಮಾನಾಸ್ಪದವಾಗಿದೆ ನೀವು ಆಗಲಾರದು ಆದರೆ ಕನಿಷ್ಠ ಗುರಿ ಇದೆ ಎಲ್ಲರೂ ನನ್ನ ಬಗ್ಗೆ ಮಾತನಾಡುತ್ತಾರೆ ಅವರು ಪ್ರಾಂಟ್ಲ್ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು 1905 ಪ್ರಾಂಡ್ಲ್ಸ್ನ ಬೌಂಡರಿ ಲೇಯರ್ ಥಿಯರಿ 2016 ರವರೆಗೂ ಯಾವುದೇ ಪ್ರಾಧ್ಯಾಪಕ ವರ್ಗ ಪ್ರಾಂಡ್ಲ್ನ ಬೌಂಡರಿ ಲೇಯರ್ ಸಿದ್ಧಾಂತಕ್ಕೆ ಹೋಗುತ್ತಿದ್ದಾನೆ ನೀವು ಏನು ಮಾಡಬೇಕೆಂದು ನಮಗೆ ಗೊತ್ತಿಲ್ಲ ನಾವು ಅದರಲ್ಲಿ ಒಂದು ಶೇಕಡಾ ಅಥವಾ ಅರ್ಧ ಪ್ರತಿಶತಕ್ಕೆ ಬರಬಾರದು ಆದರೆ ನಿಮ್ಮಲ್ಲಿ ಒಳಗಿರಬಹುದು ನಾನು ಮುಂದಿನ ಪ್ರಾಂಡ್ಲ್ ಆಗಬಹುದೇ ಆ ಗುರಿ ಮುಂದುವರಿಯುವುದು ಒಳ್ಳೆಯದು ನೀವು ಆ ಅಮರ ಸ್ಥಿತಿಯನ್ನು ಸಾಧಿಸಲು ಬಯಸುತ್ತೀರಿ ನೀವು ಅದನ್ನು ಅನಂತ ಎಂದು ಕರೆಯುತ್ತೀರಿ ಮನೆ ಸಂದೇಶವನ್ನು ತೆಗೆದುಕೊಳ್ಳಿ ಸಮಸ್ಯೆಗಳನ್ನು ಸರಿಯಾಗಿ ರಚಿಸಿದ ಅದೇ ಮಟ್ಟದ ಚಿಂತನೆಯಿಂದ ಪರಿಹರಿಸಲಾಗುವುದಿಲ್ಲ ಆದ್ದರಿಂದ ನಿಮಗೆ ಸಮಸ್ಯೆಗಳನ್ನು ಪರಿಹರಿಸಲು ಉನ್ನತ ಮಟ್ಟದ ಚಿಂತನೆಯ ಅಗತ್ಯವಿರುತ್ತದೆ ತುಂಬ ಧನ್ಯವಾದಗಳು